ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಹಾಯ್ ಹುಡುಗರೇ ಈಗ ನಾವು ಇಂದಿನ ಪೀಳಿಗೆಯಲ್ಲಿ ಶಾಲಾ ವಿದ್ಯಾರ್ಥಿಗಳು ಏನು ಎದುರಿಸುತ್ತಿದ್ದಾರೆ ಎಂಬುದರ ಬಗ್ಗೆ ವಿನ್ಯಾಸ ಚಿಂತನೆಯ ಪರಿಕಲ್ಪನೆಯನ್ನು ಬಳಸಿಕೊಂಡು ಕೆಲವು ಸಮಸ್ಯೆ ಹೇಳಿಕೆಗಳ ಮೇಲೆ ಕೇಸ್ ಸ್ಟಡಿ ತಯಾರಿಸಲು ಪ್ರಯತ್ನಿಸುತ್ತೇವೆ ಆದ್ದರಿಂದ ನಾವು ಮೂಲತಃ ಪುಣೆಯಲ್ಲಿ ಅಧ್ಯಯನ ಮಾಡುವುದೆಂದರೆ 6 ನೇ ತರಗತಿಯಿಂದ 12 ನೇ ತರಗತಿಯವರಿಗಿನ ಶಾಲಾ ಗುರಿಯತ್ತ ಹೋಗಿ ವಿದ್ಯಾರ್ಥಿಗಳನ್ನು ಡಿಜಿಟಲ್ಓದುವಿಕೆ ಮತ್ತು ಡಿಜಿಟಲ್ ಪರಿವಿಡಿ ಪ್ರವೇಶಾವಕಾಶಗಳು ವಿದ್ಯಾರ್ಥಿಗಳು ಎದುರಿಸುತ್ತಿರುವ ಕೆಲವು ಸಮಸ್ಯೆಗಳು ಇ ಕಲಿಕೆಯನ್ನು ಅವರು ಎಷ್ಟು ಸುಲಭವಾಗಿ ಪಡೆಯಬಲ್ಲರು ಈ ವಯಸ್ಸಿನ ವಿದ್ಯಾರ್ಥಿಗಳಿಗೆ ಲಭ್ಯವಿರುವ ಎಲ್ಲಾ ಇತರ ಅಪ್ಲಿಕೇಶನ್ಗಳು ಮತ್ತು ಸಾಧನಗಳ ಬಗ್ಗೆ ಸಮಸ್ಯೆ ಹೇಳಿಕೆಗಳನ್ನು ತಯಾರು ಮಾಡುವೇವು ವಿದ್ಯಾರ್ಥಿಗಳು ತಮ್ಮ ಶಾಲಾ ಟಿಪ್ಪಣಿಗಳನ್ನೂ ಅಥವಾ ಬೋಧನಾ ಟಿಪ್ಪಣಿಗಳನ್ನೂ ವ್ಯವಸ್ಥೆಗೊಳಿಸುವದರಲ್ಲಿ ಅಂದರೆ ಅವುಗಳು ಶಾಲೆಯ ಟಿಪ್ಪಣಿ ಅಧ್ಯಾಪನ ಟಿಪ್ಪಣಿ ಮತ್ತು ಇತ್ತೀಚಿನ ದಿನಗಳಲ್ಲಿ ಲಭ್ಯವಿರುವ ವೀಡಿಯೊ ಕಲಿಕೆಯು ಆಗಿರಬಹುದು ಅವುಗಳನ್ನು ಸಂಘಟಿಸಲು ಎಷ್ಟು ಸಮರ್ಥವಾಗಿ ಸಮರ್ಥರಾಗಿದ್ದಾರೆ ಆದ್ದರಿಂದ ಮೂಲಭೂತವಾಗಿ ಟಿಪ್ಪಣಿಗಳನ್ನು ಬರೆಯುವ ಅಥವಾ ತೆಗೆದುಕೊಳ್ಳುವ ಈ ಇನ್ಪುಟ್ ವಿಧಾನವು ಎಷ್ಟು ದಕ್ಷತೆಯಿಂದ ನಡೆಯುತ್ತಿದೆ ಮತ್ತು ಈ ಟಿಪ್ಪಣಿಗಳನ್ನು ಭವಿಷ್ಯದ ಉಲ್ಲೇಖಕ್ಕಾಗಿ ಎಷ್ಟು ಪರಿಣಾಮಕಾರಿಯಾಗಿ ಆಯೋಜಿಸಲಾಗುತ್ತಿದೆ ಇದೀಗ ಇವುಗಳು ಸಮಸ್ಯೆಯ ಹೇಳಿಕೆಗಳು ಆಗಿವೆ ಮತ್ತು ಇವುಗಳಿಂದ ಹೇಗೆ ಹೊರಬರಬೇಕಾಗಿದೆ ಅದಕ್ಕೆ ನಾವು ವಿನ್ಯಾಸ ಚಿಂತನೆಯನ್ನು ಒಂದು ಪರಿಕಲ್ಪನೆಯಾಗಿ ಬಳಸಿಕೊಂಡು ಅಪೇಕ್ಷಣೀಯ ತೀರ್ಮಾನಕ್ಕೆ ಬರಬಹುದು ಮತ್ತು ಈ ಸಮಸ್ಯೆಗಳಿಗೆ ಫಲಿತಾಂಶವನ್ನು ಅಥವಾ ಸೇವೆಯನ್ನು ನೀಡಬಹುದು ಪ್ರೊಫೆಸರ್ ಸರಿ ನೀವು ಬಹಳ ಜವಾಬ್ದಾರಿಯುತವಾದ ಸಮಸ್ಯೆಯನ್ನು ಆಯ್ದು ಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಅದು ನನಗೆ ತುಂಬಾ ಇಷ್ಟವಾಗಿದೆ ಮೊದಲಿನಿಂದ ನಾನು ನೀವು ಸಿದ್ಧಾರ್ಥ್ ನ ಇಡೀ ತಂಡವು ಹೇಗೆ ನಿರ್ದಿಷ್ಟ ವಯಸ್ಸಿನ ಮಕ್ಕಳನ್ನು ಪ್ರಸ್ತಾಪಿಸುವುದರಲ್ಲಿ ಗಮನ ಹರಿಸಿಸಿದ್ದಿರಿ ಎಂದು ನೋಡಿದ್ದೇನೆ ಒಳ್ಳೆಯದು ಏಕೆಂದರೆ ಇದು ಅವರು ಎದುರಿಸುತ್ತಿರುವುದು ಪ್ರಸ್ತುತ ಸಮಸ್ಯೆ ಅದರಲ್ಲೂ ವಿಶೇಷವಾಗಿ ಭಾರತದ ಪುಣೆಯಂತಹ ನಗರದಲ್ಲಿ ಮನೆಗಳಲ್ಲಿ ಗ್ಯಾಜೆಟ್ಗಳನ್ನೂ ಉಪಯೋಗಿಸುತ್ತಾರೆ ಎಂದು ನಾನು ಭಾವಿಸುತ್ತೇನೆ ಅವರು ಇಷ್ಟಪಡುತ್ತಾರೆ ಅವರು ಅಮ್ಮಂದಿರು ಮತ್ತು ಅಪ್ಪಂದಿರಿಗಿಂತ ಉತ್ತಮರು ಮತ್ತು ನಿಪುಣ ತಂತ್ರಾಂಶರು ಆಗಿದ್ದಾರೆ ಅವರಿಗೆ ಕೆಲವುಸಲ ತಮ್ಮ ಪೆನ್ನುಗಳನ್ನು ಈ ರೀತಿ ಬರೆಯಲು ಹಿಡಿದಿರಬೇಕು ಅವರ ಕೈಬರಹ ಉತ್ತಮವಾಗಿಲ್ಲವೆಂದು ದಂಡ ವಿಧಿಸುವುದು ಇವೆಲ್ಲವುಗಳನ್ನು ಎದುರಿಸಬೇಕ್ಕಾಗುತ್ತದೆ ಅವರು ತಮ್ಮ ಪಠ್ಯಪುಸ್ತಕ ಮತ್ತು notebook ಗಳಂತಹ ಇಡೀ ಗುಂಪನ್ನು ಅವರೊಂದಿಗೆ ಕೊಂಡೊಯ್ಯಬೇಕಾಗುತ್ತದೆ ನೋಯಿನ್ನ ಸಂಪೂರ್ಣ ತಂಡವನ್ನುಈ case studyತಂದಿದ್ದಕ್ಕಾಗಿ ನಾನು ನಿಜವಾಗಿಯೂ ಪ್ರಶಂಸಿಸುತ್ತೇನೆ ಆದ್ದರಿಂದ ನಾನು ಅದನ್ನು ನಿಜವಾಗಿಯೂ ಇಷ್ಟಪಡುತ್ತೇನೆ ಹಾಗಾಗಿ ನನಗೆ ಪ್ರಾಮಾಣಿಕವಾದ ಪ್ರಶ್ನೆಯು ವಿನ್ಯಾಸದ ಆಲೋಚನೆಯ course ನ ಬಗ್ಗೆ ಏನು ಮಾತನಾಡುತ್ತಿದ್ದೇವೆ ಎಂಬುದರ ಬಗ್ಗೆ ನೀವು ಯೋಚಿಸಿದರೆ ನಾವು ವ್ಯವಸ್ಥಿತ ಕ್ರಮಬದ್ಧ ವಿಧಾನದಲ್ಲಿ ಸಾಗಿಸುತ್ತಿದ್ದೇವೆ ಆದ್ದರಿಂದ ನೀವು ಅದನ್ನು ನನ್ನ ತರಗತಿಯಲ್ಲಿ ಮತ್ತು ನೀವು ಯಾವಾಗ ನನ್ನ ತರಗತಿಯಲ್ಲಿದ್ದೀರಿ ಆವಾಗ ನೋಡಿದ್ದೀರಿ ಆದ್ದರಿಂದ ಅನುಭೂತಿ ವಿಶ್ಲೇಷಣೆ ಪರಿಹರಿಸಿ ಮತ್ತು ಪರೀಕ್ಷಿಸಿ ಇವುಗಳು ನಾವು ಮಾಡುತ್ತಿರುವ ವಿಶಾಲ ವರ್ಗಗಳಾಗಿವೆ ನಾನು ಇಡೀ ತಂಡಕ್ಕೆ ಪಿಚ್ ಮಾಡಬಹುದೆಂದು ನಾನು ಬಯಸುತ್ತೇನೆ ಏಕೆಂದರೆ ನೀವು ನಿಸ್ಸಂಶಯವಾಗಿ ಗುರಿ ವಿಭಾಗವರು ಮತ್ತು ಚಿಕ್ಕ ಮಕ್ಕಳಲ್ಲ ನೀವು ಆ ರೀತಿಯಲ್ಲಿ ಇರಬೇಕೆಂದು ನಾನು ಬಯಸುತ್ತೇನೆ ಆದರೆ ಅದು ಸಾಧ್ಯವಿಲ್ಲಾ ಹಾಗಾಗಿ ನನಗೆ ಇದು ಎಲ್ಲಿ ಮತ್ತು ಹೇಗೆ ಎಂಬುದರ ಬಗ್ಗೆ ನಿಜವಾಗಿಯೂ ಕುತೂಹಲವಿದೆ ಎಲ್ಲಿ ಮತ್ತು ಹೇಗೆ ಎಂಬುದರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲುತ್ತೀರಾ ಅದು ತಿಳಿದಿದೆಯೇ ಹೇಗೆ ಮಾಡುವಿರಿ ನೀವು ಸೇಬಿನ ಮರದ ಕೆಳಗೆ ಕುಳಿತು ಸೇಬು ಬೀಳುವುದಕ್ಕಾಗಿ ಕಾಯುತ್ತಿರಿಯೇ ಏನು ನಿಮ್ಮ ಕಥೆ ಸುಪ್ರತಿವ್ ದಾಸ್ ಸಿ ಟಿ ಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಆದ್ದರಿಂದ ಇದಕ್ಕೆ ಉತ್ತರ ಟಿಪ್ಪಣಿ ತೆಗೆದುಕೊಳ್ಳುವರಿಂದ ಆಗಿದೆ ಈ ಟಿಪ್ಪಣಿ ತೆಗೆದುಕೊಳ್ಳುವುದರಲ್ಲಿ ನಿಜವಾಗಿ ಏನು ಸಮಸ್ಯೆ ಇದೆ ಎಂದು ನಾನು ಹೇಳುತ್ತೇನೆ ಇದುವರೆಗೂ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವು ನೋಟ್ಬುಕ್ಗಳನ್ನು ಟಿಪ್ಪಣಿಯನ್ನು ಬರೆಯಲು ಬಳಿಸುತ್ತೀದ್ದೇವೆ ಮತ್ತು ಅವುಗಳು ಭೌತಿಕವಾಗಿದೆ ಜಾಗವನ್ನು ತೆಗೆದುಕೊಳ್ಳುತ್ತವೆ ಮತ್ತು ತೂಕವನ್ನು ಹೆಚ್ಚಿಸುತ್ತದೆ ಇದೆ ಸಮಸ್ಯೆ ಆಗಿರುತ್ತದೆ ಆದ್ದರಿಂದ ಬಹಳಷ್ಟು ಟಿಪ್ಪಣಿಗಳನ್ನು ಹೊತ್ತುಕೊಂಡು ಹೋಗುವುದೇ ತೊಂದರೆ ಇದಕ್ಕೆ ಮುಖ್ಯ ಕಾರಣವೆಂದರೆ ವ್ಯವಸ್ಥಾಪನೆ ತನ್ನ ದೈನಂದಿನ ಜೀವನದಲ್ಲಿ ಸಾಮಾನ್ಯ ಶಾಲೆಗೆ ಹೋಗುವ ಒಂದು ವಿದ್ಯಾರ್ಥಿಯು ಹಲವು ವಿಷಯಗಳನ್ನು ಬರೆಯುತ್ತಾನೆ ಆದರೆ ಅವನು ನಿಖರವಾಗಿ ಅವುಗಳನ್ನು ಎಲ್ಲಿ ಬರೆದಿದ್ದಾನೆ ಎಂಬುದನ್ನು ನೆನಪಿಟ್ಟುಕೊಳ್ಳುವುದು ಯಾವಾಗಲೂ ಸುಲಭವಲ್ಲ ಇದು ಒಂದು ಚಿಕ್ಕ ವಿಷಯವಾಗಿರಬಹುದು ಆದರೆ ಆ ಚಿಕ್ಕ ವಿಷಯವನ್ನು ಎಲ್ಲಿಯಾದರೂ ಬರೆಯಬಹುದು ಆದರೆ ಆ ವಿಷಯವನ್ನು ಮತ್ತೆ ಹಿಂಪಡೆಯಲು ವಿದ್ಯಾರ್ಥಿಗಳಿಗೆ ತೊಂದರೆಯಾಗುವುದು ಈಗ ನೀವು ಊಹಿಸಿ ಯಾರಾದರೂ ಬಹಳಷ್ಟು ಟಿಪ್ಪಣಿಗಳನ್ನು ನಿರ್ವಹಿಸಬೇಕಾದರೆ ದಿನದಿಂದ ತಿಂಗಳುಗಟ್ಟಲೆ ಪರಿಮಾಣ ಹೆಚ್ಚುತ್ತಾ ಹೋಗುವುದು ಆಗ ಅದರ ನಿರ್ವಹಣೆ ಸ್ವಲ್ಪ ಕಷ್ಟವಾಗುತ್ತದೆ ಅಂದರೆ ಸ್ವಲ್ಪವಲ್ಲ ಹೆಚ್ಚು ಕಷ್ಟಕರವಾಗುತ್ತದೆ ಇದೆ ನಮ್ಮ ಪ್ರಮುಖ ಕಾಳಜಿ ಹೆಚ್ಚಿನ ಟಿಪ್ಪಣಿಗಳು ಅವುಗಳಲ್ಲಿ ಹುಡುಕುವುದು ಜ್ಞಾನ ಹಂಚಿಕೆಗಾಗಿ ನಿಮ್ಮ ಟಿಪ್ಪಣಿಗಳನ್ನು ಬೇರೆಯವರಿಗೆ ನೀಡಬೇಕಾಗಬಹುದು ಅದರಲ್ಲಿಯೂ ಸಮಸ್ಯೆ ಉಂಟಾಗುವುದು ಆ ಟಿಪ್ಪಣಿಗಳನ್ನು ನೀವು ಎಲ್ಲಿ ಇರಿಸಿದ್ದೀರಿ ಎಂದು ನಿಮಗೆ ತಿಳಿದಿಲ್ಲ ಮತ್ತು ನೀವು ಸುಪ್ರತಿವ್ ಅವರನ್ನು ಕೇಳುತ್ತೀರಿ ಈ ಟಿಪ್ಪಣಿಗಳು ನಿಮ್ಮಲ್ಲಿವೆ ಹೌದು ನನ್ನಲಿವೆ ನಾವು ಹತ್ತಿರದಲ್ಲಿವೆ ಆದರೆ ನನಗೆ ನೆನಪಿಸಿಕೊಳ್ಳಲಾಗುತ್ತಿಲ್ಲ ಆ ಟಿಪ್ಪಣಿಗಳನ್ನು ನಾನು ಎಲ್ಲಿ ಇರಿಸಿದ್ದೇನೆ ಹಾಗಾಗಿ ನನಗೆ ಈ ಟಿಪ್ಪಣಿಗಳನ್ನು ಸುಲಭವಾಗಿ ಹುಡುಕುವ ಅವಕಾಶವನ್ನು ನೀಡಿದರೆ ಅದನ್ನು ನಾನು ಹುಡುಕುವೆ ನಿಮಗೆ ನೀಡುವೆ ಮತ್ತು ಅದು ಸುಲಭವಾಗುವುದು ಇದು ಪರಸ್ಪರ ಎಲ್ಲರಿಗೂ ತುಂಬಾ ಉಪಯುಕ್ತವಾಗುವುದು ಸರಿ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಸಿದ್ಧಾರ್ಥ್ ಪ್ರಸ್ತಾಪಿಸುವ ಹಾಗೆ digital ಕಲಿಕೆಯ ಸಮೃದ್ಧಿ ಲಭ್ಯವಿದ್ದರೆ digital ಪಠ್ಯಪುಸ್ತಕಗಳ ಲಭ್ಯತೆ ಮತ್ತು ಲಭ್ಯತೆಯನ್ನು ಹೊಂದಿರುವ ಟಿಪ್ಪಣಿಗಳನ್ನು ತೆಗೆದುಕೊಳ್ಳುವುದು digital ಕಲಿಕೆ applicationಗಳು ತರಗತಿಯ ಚೌಕಟ್ಟಿನೊಳಗೆ ನಡೆಯುವ ಎಲ್ಲವನ್ನೂ ಒಳಗೊಂಡಿರುವ ಕಲಿಕೆಯ ಸಂಪೂರ್ಣ ಚಟುವಟಿಕೆಗಳನ್ನೂ ಹೊಂದಬಹುದು ಆದರೆ ಪ್ರಸ್ತುತ ಅಡಿಗಟ್ಟುವು ಈ ಅವಕಾಶವನ್ನು ಅನುಮತಿಸುವುದಿಲ್ಲ ಪ್ರೊಫೆಸರ್ ತರಗತಿಯಲ್ಲಿ ಇದು ನಿಮ್ಮ ಸ್ವಂತ ಅನುಭವವಾಗಿದೆಯೇ ಕಳೆದ ದಿನಗಳಲ್ಲಿ ತರಗತಿಯಲ್ಲಿ ನಾನು ಮಾಡಿದ್ದನ್ನು ನೀವು ನೆನಪಿಸುತ್ತೀರಾ ಮತ್ತು ಪ್ರತಿಯೊಬ್ಬರೂ ತಮ್ಮ ಟಿಪ್ಪಣಿಗಳ ಮೂಲಕ ಸ್ಕ್ರಾಂಬ್ಲಿಂಗ್ ಮಾಡುತ್ತಿದ್ದರು ಅವರಿಗೆ ಹುಡುಕಲು ಸಾಧ್ಯವಾಗುತ್ತಿರಲಿಲ್ಲ ಅವರು ತಮ್ಮ ನೆರೆಹೊರೆಯವರನ್ನು ಅದಕ್ಕಾಗಿ ನೋಡುತ್ತಿದ್ದರು ಈ ಸಮಸ್ಯೆಯೇ ನಿಮ್ಮ ಗಮನಕ್ಕೆ ಕಾರಣವಾಗಿದೆಯೇ ಅಥವಾ ಅದು ಬೇರೆ ಯಾವುದೋ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಖಂಡಿತವಾಗಿಯೂ ನಾವು ನಿಭಾಯಿಸಲು ಪ್ರಯತ್ನಿಸುತ್ತಿರುವುದರಲ್ಲಿ ಒಂದು ಮಟ್ಟದ ವೈಯಕ್ತಿಕ ಅನುಭವವಿದೆ ಆದರೆ ಇದು ನನ್ನ ವೈಯಕ್ತಿಕ ಸಮಸ್ಯೆಯಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿಯು ಎದುರಿಸುತ್ತಿರುವ ಸಮಸ್ಯೆಯಾಗಿದೆ ಅಂದರೆ ಮೊದಲೇ ಬರೆದ ಟಿಪ್ಪಣಿಗಳಿಗಾಗಿ ಮತ್ತೆ ಪಠ್ಯಪುಸ್ತಕಗಳಲ್ಲಿ ಹುಡುಕುವುದು ಅದಕ್ಕಾಗಿ ಗ್ರಂಥಾಲಯಗಳಿಗೆ ಹೋಗುವುದು ಒಂದು ಸಮಸ್ಯೆಯಾಗಿದೆ ಆದ್ದರಿಂದ ಸಂಪೂರ್ಣ ಡಿಜಿಟಲ್ ಆಗಿ ಮಾಡುವುದು ಎಲ್ಲದಕ್ಕೆ ಪರಿಹಾರ ತರುವುದು ನಮ್ಮ ಸ್ವಂತ ಅನುಭವದಿಂದ ಮಾತ್ರವಲ್ಲ ನಮ್ಮ ಕಲಿಕೆಯ ದಿನಗಳಿಂದ ನಾವು ಅನುಭವಿಸಿದ ಸಂಗತಿಗಳಿಂದಲೂ ಸಾಕಷ್ಟು ಅರ್ಥವನ್ನು ನೀಡುತ್ತದೆ ಪ್ರೊಫೆಸರ್ ಸರಿ ಸಿದ್ಧಾರ್ಥ್ ಈಗ ಪ್ರಶ್ನೆಯೆಂದರೆ ನಿಮ್ಮ ವೈಯಕ್ತಿಕ ಅನುಭವವನ್ನು ನೀವು ಮ್ಯಾಪ್ ಮಾಡಿದ್ದೀಯಾ ಎಂದು ನಾನು ನೋಡಿದೆ ಆದರೆ ನೀವು ಆಯ್ಕೆಮಾಡಿರುವ ವಿಭಾಗ ನಿರ್ದಿಷ್ಟವಾಗಿದೆ ಎಂದು ನಾನು ನೋಡಿದೆ ಆದರೆ ಒಟ್ಟಾರೆ ದೃಷ್ಟಿಯಿಂದ ನೋಡಿದರೆ ನಿಜವಾಗಿಯೂ ಇದು ಸಾಧ್ಯವೇ ಎಂದು ನಾನು ನಿಮ್ಮಿಂದ ಅದನ್ನು ತಿಳಿದುಕೊಳ್ಳಲು ಬಯಸುತ್ತೇನೆ ಈ ವಿಭಾಗ ಏಕೆ ಅದು ಅರ್ಥಪೂರ್ಣವಾಗಿದೆ ಎಂದು ಸಿದ್ಧಾರ್ಥ್ ಮಾತುರಿ ಸಿಇಒ ನಿಯಾನ್ ಎಲೆಕ್ಟ್ರಾನಿಕ್ಸ್ ಈ ಪ್ರಶ್ನೆಗೆ ಉತ್ತರಿಸಲು ಸರ್ ಶಾಲೆಗೆ ಹೋಗುವ ವಿದ್ಯಾರ್ಥಿಗಳಿಗೆ ಬರವಣಿಗೆ ಪರಿಣಾಮಕಾರಿಯಾಗಿ ಕಲಿಯಲು ಸಹಾಯ ಮಾಡುತ್ತದೆ ಎಂದು ನಾವು ಗುರುತಿಸಿದ್ದೇವೆ ನಮ್ಮ ಶಾಲಾ ದಿನಗಳು ಮತ್ತು ಕಾಲೇಜು ದಿನಗಳ ಅನುಭವದಲ್ಲಿ ಇದನ್ನು ನೋಡಿದ್ದೇವೆ ಬರೆಯುವುದರಿಂದ ನಿನಪಿನ ಶಕ್ತಿ ಹೆಚ್ಚುತ್ತದೆ ಇದು ಪರಿಕಲ್ಪನೆಗಳನ್ನು ಉತ್ತಮವಾಗಿ ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ಚಿತ್ರಾತ್ಮಕ ಪ್ರಾತಿನಿಧ್ಯಗಳು ಮತ್ತು ರೇಖಾಚಿತ್ರಗಳನ್ನು ದೀರ್ಘಕಾಲದವರೆಗೆ ಉತ್ತಮವಾಗಿ ನೆನಪಿಟ್ಟುಕೊಳ್ಳಲು ಸಹಾಯ ಮಾಡುತ್ತದೆ ಆದ್ದರಿಂದ ಈ ಎಲ್ಲಾ ಅಂಶಗಳು ಮತ್ತು ವಿಷಯಗಳನ್ನು ಪರಿಗಣಿಸಿದರೆ ಶಾಲೆಗೆ ಹೋಗುವ ವಿದ್ಯಾರ್ಥಿಗಳಿಗೆ ಈ ಉತ್ಪನ್ನವು ಮೂಲತಃ ವಿಭಿನ್ನ ವಿಷಯಗಳನ್ನೂ ಟಿಪ್ಪಣಿಗಳನ್ನು ಇಡಬೇಕಾದ ಸ್ಥಳವನ್ನು ಕಾಪಾಡಿಕೊಂಡು ಹೋಗಲು ಸಹಾಯ ಮಾಡುತ್ತದೆ ಇನ್ನೂ ಜೀವನದಲ್ಲಿ ಕಲಿಯುವ ಪ್ರಕ್ರಿಯೆಯಲ್ಲಿ ಇರುವ ಚಿಕ್ಕ ಮಕ್ಕಳು ಹೊಂದಿರುವ ಪುಸ್ತಕ ಅಂದರೆ ಗಣಿತ ಪಠ್ಯಪುಸ್ತಕ ಎಷ್ಟು ದಪ್ಪವಿಜ್ಞಾನ ಪಠ್ಯಪುಸ್ತಕ ಎಷ್ಟು ದಪ್ಪ ಎಂದುಕೊಳ್ಳುತ್ತಾರೆ ಇವುಗಳು ವಿದ್ಯಾರ್ಥಿಯ ಮನಸ್ಸಿನ ಮೇಲೆ ತೊಂದರೆ ಉಂಟು ಮಾಡುತ್ತವೆ ಆದ್ದರಿಂದ ಈ ಎಲ್ಲಾ ಅಂಶಗಳು ಉತ್ಪನ್ನ ಹೊಂದುವಂತೆ ದಾರಿಯನ್ನು ತೋರಿಸುತ್ತವೆಮತ್ತು ನಾವು ಈ ಉತ್ಪನ್ನವನ್ನು ಹೊಂದುವುದರಿಂದ ವಿದ್ಯಾರ್ಥಿಗಳು ಪ್ರತಿಯೊಂದು ವಿಷಯಕ್ಕೂ ಹಲವು ಪಠ್ಯಪುಸ್ತಕಗಳು ಮತ್ತು ನೋಟ್ಬುಕ್ಗಳನ್ನು ಹೊಂದಬೇಕಾಗಿಲ್ಲ ಎಂದರೆ ಯಾವುದೇ ಶಾಲೆ ಬೋಧನೆ ಮನೆ ಪರೀಕ್ಷೆ ಸಿದ್ಧತೆ ಇರಬಹುದು ಇವುಗಳನ್ನೆಲ್ಲ ಅವರು ಒಂದು ವೈಯಕ್ತಿಕ ಡಿಜಿಟಲ್ ಜಾಗದಲ್ಲಿ ಆಯೋಜಿಸಬಹುದು ಮತ್ತು ಆಗಾಗ್ಗೆ ಸಕ್ರಿಯವಾಗಿ ಬರೆಯಲು ಸಹ ಅವರಿಗೆ ಸಹಾಯ ಮಾಡುತ್ತದೆ ಇದು ಚಿಕ್ಕ ಮಕ್ಕಳಿಗೆ ಉತ್ತಮ ಕಲಿಕೆಯ ಪ್ರಕ್ರಿಯೆಯಾಗಿದೆ ಮತ್ತು ನೋಟ್ಬುಕ್ಗಳನ್ನು ಕಾಗದಗಳನ್ನು ಶಾಲೆಗಳಲ್ಲಿ ಹೆಚ್ಚು ಬಳಸಲಾಗುತ್ತದೆ ಎಂಬ ಅಂಶವನ್ನು ಪರಿಗಣಿಸಿದರೆ ಅದಕ್ಕೆ ಪರ್ಯಾಯವಾಗಿ ಸಮಯಕ್ಕೆ ತಕ್ಕಂತೆ ಇದನ್ನು ಬದಲಾಯಿಸಲು ಬಯಸುತ್ತೇವೆ ನಾವು ಈ ಸಂಪೂರ್ಣ ಪರಿಕಲ್ಪನೆಯನ್ನು ಅನುಭವಿಸಿ ಮತ್ತು ಈ ಆಲೋಚನೆಯು ಕಂಡುಕೊಂಡಿರುವ ಅಂತರವನ್ನು ಇದು ಸರಿಹೊಂದಿಸುತ್ತದೆ ಅಲ್ಲಿ ನಾವು ನಮ್ಮ ನೋಟ್ಬುಕ್ಗಳಲ್ಲಿ ಬರೆದುಕೊಳ್ಳುವಂತೆ ತೆಗೆದುಕೊಳ್ಳುತ್ತಿದ್ದೇವೆ ನಾವು ನಮ್ಮ ಪಠ್ಯಪುಸ್ತಕ ಹೊಂದಿರುವಂತೆ ನಿಜವಾಗಿಯೂ ಪಠ್ಯಪುಸ್ತಕಗಳನ್ನೂ ಹೊಂದಲು ಹಾದಿ ಇರಬಹುದು ಪ್ರೊಫೆಸರ್ ಸರಿ ಶ್ಯಾಮ್ ನೀವು ಮಾರ್ಕೆಟಿಂಗ್ ವ್ಯಕ್ತಿ ನಾನು ನಿಮಗಾಗಿ ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ ಇತ್ತೀಚಿನ ದಿನಗಳಲ್ಲಿ ಬರೆಯುವ ಕಲೆ ಸಂಪೂರ್ಣವಾಗಿ ಕಳೆದುಹೋಗಿದೆ ಎಂದು ನನ್ನ ಕಲ್ಪನೆ ಯಾಗಿದೆ ಇಲ್ಲಿ ನಾನು ಟಿಪ್ಪಣಿಗಳನ್ನು ಬರೆಯುತ್ತೇನೆ ಆದರೆ ಜನರು ಸಾಧನದ ಮುಂದೆ ಕುಳಿತುಕೊಂಡು ಅಥವಾ ತಮ್ಮ ಹೆಬ್ಬೆರಳುಗಳನ್ನೂ ಆಡಿಸುವುದನ್ನು ನೋಡಿದ್ದೇನೆ ಜನರು ತಮ್ಮ ಕೈ ಯಿಂದ ಬರೆಯುವುದನ್ನು ನಿಜವಾಗಿ ನಾನು ನೋಡಿಲ್ಲ ಅವರು ಬರೆಯುವುದ್ದನ್ನು ಮರೆತ್ತಿದ್ದಾರೆ ಆದ್ದರಿಂದ ಮಾರುಕಟ್ಟೆ ಸ್ಪಂದನ ಇದರ ಮೇಲೆ ಏನುನೀವು ಜನರೊಂದಿಗೆ ತುಂಬಾ ಸ್ನೇಹಪರರಾಗಿದ್ದೀರಿ ಎಂದು ನನಗೆ ತಿಳಿದಿದೆ ಅದಕ್ಕೆ ನಾನು ಕೇಳುತ್ತಿದ್ದೇನೆ ಆದ್ದರಿಂದ ಇದು ನಿಮಗೆ ನನ್ನ ಪ್ರಶ್ನೆ ಯಾಗಿದೆ ಶ್ಯಾಮ್ ಪಾಲ್ ಎಂ ಮಾರ್ಕೆಟಿನ್ ಜಿ ನೋಯಿನ್ ಎಲೆಕ್ಟ್ರಾನಿಕ್ಸ್ ಆದ್ದರಿಂದ ಇದೀಗ ಜನರು ಬರೆಯುವುದಕ್ಕಿಂತ ಹೆಚ್ಚು ಟೈಪ್ ಮಾಡಲು ಆದ್ಯತೆ ನೀಡುತ್ತಿದ್ದಾರೆ ಇದು ಕೆಲವು ಶಾಲೆಗಳಲ್ಲಿ ಅಥವಾ ಸಂಸ್ಥೆಗಳಲ್ಲಿಯೂ ಸಹ ಗಮನಿಸಲ್ಪಟ್ಟಿದೆ ಕೀಬೋರ್ಡ್ ಪ್ರವೇಶಿಸಿವೆ ಆದರೆ ಕಾರ್ಪೊರೇಟ್ ಕಚೇರಿಗಳಲ್ಲಿ ಸಂಸ್ಥೆಗಳಲ್ಲಿ ಶಾಲೆಗಳಲ್ಲಿ ಎಲ್ಲೆಡೆ ಇನ್ನು ಬರವಣಿಗೆಯನ್ನು ಬಳಸಲಾಗುತ್ತಿದೆ ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ವಿಷಯವನ್ನು ಕೀಬೋರ್ಡ್ಗಳ ಮೂಲಕ ಡಿಜಿಟಲ್ ಆಗಿ ನಮೂದಿಸುವುದು ಮತ್ತು ಟೈಪ್ ಮಾಡುವ ಮೂಲಕ ಡಿಜಿಟಲ್ ರೂಪಾಂತರವನ್ನು ನಾವು ನೋಡಿದ್ದೇವೆ ಇತ್ತೀಚಿನ ದಿನಗಳಲ್ಲಿ ಬರವಣಿಗೆಯ ಸಂಪೂರ್ಣ ಚಟುವಟಿಕೆಯನ್ನು ಡಿಜಿಟಲ್ ನಕಲು ಅಥವಾ ಡಿಜಿಟಲ್ ವಿಷಯ ಪರಿವರ್ತಿಸುವುದನ್ನು ನಾವು ನೋಡಿದ್ದೇವೆ ಆದ್ದರಿಂದ ನಾವು ಟೈಪಿಂಗ್ ಬಗ್ಗೆ ಮಾತನಾಡುವಾಗ ನಾವು ಟೈಪ್ ಮಾಡಲು ಬಯಸುವ ನಿರ್ದಿಷ್ಟ ಪದ ನಿರ್ದಿಷ್ಟ ಆಲೋಚನೆ ನಿರ್ದಿಷ್ಟ ವಾಕ್ಯ ಗಳು ಮನಸ್ಸಿನ ಪೂರ್ವಪ್ರತ್ಯಯ ಸ್ಥಿತಿಯಲ್ಲಿರುತ್ತವೆ ಆದರೆ ಬರವಣಿಗೆಯಲ್ಲಿ ಹಾಗಲ್ಲನಿಮ್ಮ ಆಲೋಚನಾ ಪ್ರಕ್ರಿಯೆಯೊಂದಿಗೆ ಹೋಗುತ್ತೆವೆ ನಮ್ಮ ತಲೆಯಲ್ಲಿ ನಾವು ಯೋಚಿಸುತ್ತಿರುವುದನ್ನು ಬರೆಯುತ್ತೇವೆ ನಾನು ವೈಯಕ್ತಿಕವಾಗಿ ಹೇಳುವುದಾದರೆ ಪದಗಳನ್ನೂ ಆಯ್ಕೆ ಮಾಡಿ ಅದರ ಸುತ್ತಲೂ ಫ್ಲೋಚಾರ್ಟ್ಗಳನ್ನು ಚಿತ್ರಿಸುತ್ತೇನೆ ನಂತರ ಇಡೀ ಉಪನ್ಯಾಸವನ್ನು ಫ್ಲೋಚಾರ್ಟ್ಗಳನ್ನೂ ಬಳಿಸಿ ಮತ್ತು ಒಂದೆರಡು ಪದಗಳನ್ನೂ ನೋಡಿ ಕಲಿಸುತ್ತೇನೆ ಹಾಗಾಗಿ ನನ್ನ ವಿಷಯದಲ್ಲಿ ಬರೆಯುವಿಕೆಯು ಆ ಕಲಿಯುವ ಪರಿಕಲ್ಪನೆಯನ್ನು ನನ್ನದೇ ಆದ ರೀತಿಯಲ್ಲಿ ವಿಸ್ತರಿಸುವ ವಿಧಾನವಾಗಿದೆ ನಾನು ತರಗತಿಯಲ್ಲಿ ಲ್ಯಾಪ್ಟಾಪ್ ಹೊಂದಿದ್ದರೆ ಮತ್ತು ಟಿಪ್ಪಣಿಗಳನ್ನು ತೆಗೆದುಕೊಳ್ಳಬೇಕಾದರೆ ಪ್ರಾಧ್ಯಾಪಕರು ನಿರ್ದೇಶಿಸುತ್ತಿರುವಾಗ ನಾನು ಟೈಪ್ ಮಾಡುತ್ತೇನೆ ಆದರೆ ನಾನು ಕಾಗದ ಮತ್ತು ಪೆನ್ನು ಹೊಂದಿರುವಾಗ ನಾನು ಕೀವರ್ಡ್ಗಳು ಅಥವಾ ಯಾದೃಚ್ ಪರಿಕಲ್ಪನೆಗಳು ಅಥವಾ ರೇಖಾಚಿತ್ರಗಳನ್ನು ಬರೆಯುತ್ತಲೇ ಇರುತ್ತೇನೆ ನಂತರ ನಾನು ಆ ಕೀವರ್ಡ್ ಗಳನ್ನೂ ನನ್ನ ಆಲೋಚನಾ ಪ್ರಕ್ರಿಯೆಯಲ್ಲಿ ಬಳಿಸಿ ನನ್ನ ಸ್ವಂತ ಕಲಿಕೆಯ ಲೇಖನ ಅಥವಾ ಬ್ಲಾಗ್ಗಳನ್ನೂ ತಯಾರಿಸುತ್ತೇನೆ ಆದ್ದರಿಂದ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಡಿಜಿಟಲ್ ಇನ್ಪುಟ್ ಸಿಸ್ಟಮ್ ನಿಂದ ಇದು ಸಾಧ್ಯವಿಲ್ಲ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಮತ್ತು ಸರ್ ಕೀಬೋರ್ಡ್ ಹೇಗೆ ಇನ್ಪುಟ್ ಆಗಿ ಅಸ್ತಿತ್ವಕ್ಕೆ ಬಂದಿತು ಎಂಬುದನ್ನು ನೋಡಬೇಕು ಜನರು ತಾವು ಬರೆಯಲು ಬಯಸಿದ್ದನ್ನು ಡಿಜಿಟಲೀಕರಣಗೊಳಿಸುವುದಕ್ಕೆ ಕೀಬೋರ್ಡ್ಗಳ ಆವಿಷ್ಕಾರವು ಆಗಿತ್ತು ಅದರಿಂದ ವಿಕಸನಗೊಂಡಿರುವ ಎಲ್ಲಾ ತಂತ್ರಜ್ಞಾನ ಬಳಿಸಿಕೊಂಡು ಜನರು ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪ್ಗಳಲ್ಲಿ ಬರೆಯುತ್ತಲೇ ಇರುತ್ತಾರೆ ಮತ್ತು ಗುಣಮಟ್ಟವನ್ನು ಹೆಚ್ಚಿಸುತ್ತಾರೆ ಇದು ನಾನು ಬರೆದದ್ದನ್ನು ಡಿಜಿಟಲೀಕರಣಗೊಳಿಸಲು ಮಾಧ್ಯಮವಾಗಿರಬಹುದು ಆದರೆ ನಾವೆಲ್ಲರೂ ಸ್ವಾಭಾವಿಕವಾಗಿ ಮಕ್ಕಳಿದ್ದಾಗಿನಿಂದ ಬರೆಯುತ್ತಲೇ ಇದ್ದೇವೆ ನಾವು ಇದನ್ನು ಶಾಲೆಯಲ್ಲಿದ್ದಾಗಿನಿಂದ ಪರಿಚಯಿಸಲ್ಪಟ್ಟಿದ್ದೇವೆ ಆದರೆ ಟೈಪಿಂಗ್ ಎನ್ನುವುದು ಸ್ನಾತಕೋತ್ತರ ಪದವಿಗೆ ಸೇರಿದ ಹಾಗೆ ಅಥವಾ ಒಂದುಗೂಡಿ ಕೆಲಸ ಮಾಡುವ ಪರಿಸ್ಥಿತಿಗೆ ಸಿಲುಕಿಸಿದ ಹಾಗೇ ಇದೆ ಜನರು ಎನ್ನನಾದರೂ ಬರೆದಿದ್ದನ್ನು ಸುಲಭವಾಗಿ ಬರೆಯುವಂತಹ ತಂತ್ರಜ್ಞಾನವಿದ್ದರೆ ಸುಲಭವಾಗಿ ಅದನ್ನು ಡಿಜಿಟಲೀಕರಣ ಗೊಳಿಸಬಹುದಿತ್ತು ಅದಕ್ಕಾಗಿ ತಂತ್ರಜ್ಞಾನ ವಿಕಸನಗೊಂಡಂತೆ ಲ್ಯಾಪ್ಟಾಪ್ ಮತ್ತು ಡೆಸ್ಕ್ಟಾಪ್ ವಿಭಿನ್ನವಾಗಿರುವ ಬೇರೆ ಕೀಬೋರ್ಡ್ ಗಳು ವಿಕಸನಗೊಂಡಿರಬಹುದು ಅದಕ್ಕಾಗಿಯೇ ನಾವು ಯಾವುದಾದರೂ ಒಂದು ಅವಕಾಶವನ್ನು ಯೋಚಿಸುತ್ತೇವು ಪ್ರೊಫೆಸರ್ ಸರಿ ಇಲ್ಲಿ ಸುಪ್ರಾ ಗೆ ತಾಂತ್ರಿಕ ಪ್ರಶ್ನೆ ಅವರು ಈ ತಂಡದಲ್ಲಿ ನನಗೆ ತಿಳಿದಿರುವ ಟೆಕ್ ವ್ಯಕ್ತಿಯಾಗಿದ್ದಾರೆ ಇತ್ತೀಚೆಗೆ ಈ ಡಿಜಿಟಲ್ ಗ್ಯಾಜೆಟ್ಗಳಲ್ಲಿ ಎಲ್ಲೋ ಸಹಿ ಮಾಡಬೇಕಾಗಿತ್ತು ಮತ್ತು ನಾನು ನನ್ನ ಸಹಿಯನ್ನು ಹಿಂತಿರುಗಿ ನೋಡಿದೆ ಮತ್ತು ನನ್ನ ಸಹಿ ಹೀಗಿತ್ತಾ ಆದ್ದರಿಂದ ಈ ನಿರ್ದಿಷ್ಟ ಪರದೆಯ ಮೇಲೆ ನಾನು ಮೊದಲು ಮಾಡಿದ ಸಹಿ ಚಿತ್ರಿಸುವ ಸಂಪೂರ್ಣ ಅನುಭವನ್ನು ಆನಂದಿಸಲಿಲ್ಲ ಸರಿ ಮತ್ತು ನನಗೆ ಇಷ್ಟವಿಲ್ಲ ನಾನು ಪೆನ್ ಮತ್ತು ಕಾಗದವನ್ನು ಇಷ್ಟಪಡುತ್ತೇನೆ ಮತ್ತು ಅದರಿಂದ ಎಲ್ಲಿಯಾದರೂ ಸಹಿ ಮಾಡಲು ನಾನು ಬಯಸುತ್ತೇನೆ ಅದು ನನಗೆ ವೈಯಕ್ತಿಕವಾಗಿರುತ್ತದೆ ಹಾಗಾಗಿ ಅಲ್ಲಿನ ಪ್ರಸ್ತುತ ದೃಶ್ಯದಿಂದ ನೀವು ಏನು ತೆಗೆದುಕೊಳ್ಳುತ್ತೀರಿ ಮತ್ತು ಅಂತರಗಳನ್ನು ತುಂಬಿರಿ ಸುಪ್ರತಿವ್ ದಾಸ್ ಸಿ ಟಿ ಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ನೀವು ಹೇಳಿದಂತೆ ಬರೆಯುವುದು ಒಂದು ಅನುಭವವಲ್ಲವೇ ಪ್ರೊಫೆಸರ್ ನಿಜ ಸುಪ್ರತಿವ್ ದಾಸ್ ಸಿ ಟಿ ಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಇಲ್ಲಿಯವರೆಗೆ ನಾವು ಯಾವುದೇ ಡಿಜಿಟಲ್ ಟ್ಯಾಬ್ಲೆಟ್ಗಳು ಮಾರುಕಟ್ಟೆಯಲ್ಲಿ ಇದ್ದರೂ ಅವರು ಬಳಸುವ ನಿರ್ದಿಷ್ಟ ಮಾಧ್ಯಮವನ್ನು ಉದ್ದೇಶಿಸಿಲ್ಲ ಮತ್ತು ನಮ್ಮಲ್ಲಿರುವ ಸಮಸ್ಯೆ ಎಂದರೆ ಟಿಪ್ಪಣಿಗಳಿಗೆ ಕಾಗದಗಳನ್ನು ಬಳಸುವುದು ಈ ಡಿಜಿಟಲ್ ಸಾಧನಗಳು ನಿಮ್ಮ ಸಹಿಯನ್ನು ಗುರುತಿಸಲಾಗದು ಕಾರಣ ಅದು ಸಂಸ್ಕರಿಸಿದ ಸಂಗತಿಯಾಗಿದೆ ನೀವು ಕಾಗದದ ಮೇಲೆ ಬರೆದಾಗಲೆಲ್ಲಾ ನೀವು ನಿಮ್ಮ ಸ್ವಂತ ಆರಂಭಿಕ ಸಹಿಯನ್ನು ಹೊಂದಿರುತ್ತೀರಿ ನೀವು ಅದನ್ನು ಭವಿಷ್ಯದಲ್ಲಿ ಎಲ್ಲಿಯೂ ಸಹ ಬದಲಾಯಿಸುವುದಿಲ್ಲ ಅದು ಇರುವಂತೆಯೇ ಸಹಿಯನ್ನು ನೀವು ಕಾಣುತ್ತೀರಿ ಆದ್ದರಿಂದ ನಮ್ಮ ಉತ್ಪನ್ನವು ನೀವು ಸಹಿಯನ್ನು ಸಂಗ್ರಹಿಸುವ ಅನುಭವವನ್ನು ನೀಡುತ್ತದೆ ನೀವು ಬರೆದಿದ್ದನ್ನು ನೋಡಬಹುದು ಭವಿಷ್ಯದಲ್ಲಿ ಅದು ಬದಲಾಗುವುದಿಲ್ಲ ಲಭ್ಯವಿರುವ ಡಿಜಿಟಲ್ ಉತ್ಪನ್ನವಾಗಿದೆ ಇಲ್ಲಿ ನಿಮಗೆ ತೃಪ್ತಿದಾಯಕ ಉತ್ತರ ಸಿಗುವುದಿಲ್ಲ ಏಕೆಂದರೆ ಕೈಬರಹವನ್ನು ಕೇಂದ್ರೀಕರಿಸುತ್ತಿಲ್ಲ ಅವರು ಟಿಪ್ಪಣಿಗಳನ್ನು ಬರೆದುಕೊಳ್ಳುವುದರ ಮೇಲೆ ಕೇಂದ್ರೀಕರಿಸಿದ್ದಾರೆಆದರೆ ನೀವು ಈ ಸಾಧನವನ್ನು ಅಂದರೆ tablet ಅನ್ನು ವಿದ್ಯಾರ್ಥಿಯ ಕೈಯಲ್ಲಿ ಇರಿಸಿ ಎಂದು ಊಹಿಸಿ ಕೆಲವು ವಾಕ್ಯಗಳನ್ನು ಬರೆದ ನಂತರ ಅದರ ಮೇಲೆ ಇನ್ನು ಬರೆಯಲು ಅವರಿಗೆ ಸಾಧ್ಯವಾಗುವುದಿಲ್ಲ ಮತ್ತು ಯಾವುದೇ ವಿದ್ಯಾರ್ಥಿಗೆ ಇದನ್ನು ಯೋಗ್ಯವಾದ ಬರವಣಿಗೆಯ ಮಾಧ್ಯಮವೆಂದು ಪರಿಗಣಿಸಲಾಗದಿರುವ ಇತರ ಕಾರಣಗಳಿವೆ ಏಕೆಂದರೆ ಮೊದಲನೆಯದಾಗಿ ಅದು ಕಾಗದದಂತಹ ನಿಷ್ಠೆಯನ್ನು ಹೊಂದಿಲ್ಲಎರಡನೆಯ ವಿಷಯವೆಂದರೆ ನಾವು ಇತ್ತೀಚಿನ ದಿನಗಳಲ್ಲಿ ನೋಡುವ ಡಿಜಿಟಲ್ ಟ್ಯಾಬ್ಲೆಟ್ಗಳಲ್ಲಿನ ಅನಿಯಂತ್ರಿತ ವಿಷಯಗಳುನೀವು ನಿಜವಾಗಿಯೂ ಟ್ಯಾಬ್ಲೆಟ್ ಅನ್ನು ಆ ಮಟ್ಟಕ್ಕೆ ನಿರ್ಬಂಧಿಸಲು ಸಾಧ್ಯವಿಲ್ಲ ಅಲ್ಲಿ ಅದನ್ನು ಬಳಸುವ ಬಳಕೆದಾರರು ಆ ಟ್ಯಾಬ್ಲೆಟ್ ಬಳಸುವ ಆಸಕ್ತಿಯನ್ನು ಕಳೆದುಕೊಳ್ಳುತ್ತಾರೆ ನೀವು ಆ ಟ್ಯಾಬ್ಲೆಟ್ ಅನ್ನು ಅದರ ಪ್ರಮುಖ ಕಾರ್ಯಚಟುವಟಿಕೆಗೆ ನಿರ್ಬಂಧಿಸುತ್ತಲೇ ಇದ್ದರೆ ಅದರ ಅರ್ಥವೇನೆಂದರೆ ಜನರು ಟ್ಯಾಬ್ಲೆಟ್ನಲ್ಲಿ ಬರೆಯುವ ಸಾರವನ್ನು ಕಳೆದುಕೊಳ್ಳುತ್ತಾರೆ ಮತ್ತೊಂದೆಡೆ ನೀವು ಅವರಿಗೆ ಸಾಧನವನ್ನು ಒದಗಿಸಿದರೆ ಅದು ನಿಜವಾಗಿ ಏನು ಮಾಡಬೇಕೆಂಬುದನ್ನು ಪೂರೈಸುತ್ತದೆ ನಮ್ಮ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನೋಟ್ಬುಕ್ನ ಉದ್ದೇಶವನ್ನು ಇದು ಪೂರೈಸುತ್ತಿದೆನೀವು ಹೇಗೆ ಬರೆಯುತ್ತೀರಿ ಅದೇ ತರಹ ಕಾಣಿಸುತ್ತದೆ ಮತ್ತು ನೀವು ಆ ವಿಷಯವನ್ನು ಡಿಜಿಟಲೀಕರಿಸಿದ ಸ್ವರೂಪದಲ್ಲಿ ಸಂಗ್ರಹಿಸಬಹುದು ಅದು ನಿಮ್ಮದೇ ಕೈಬರಹ ಈ ಉತ್ಪನ್ನದಿಂದ ಬೇರೆ ಯಾವುದೇ ಡಿಜಿಟಲ್ ಮಾಧ್ಯಮಕ್ಕೆ ನೀವು ಭಿನ್ನವಾಗಿರಲು ಇಷ್ಟಪಡಬೇಕಾಗಿಲ್ಲ ಇಂದಿನವರೆಗೂ ನಾವು ನೋಡುವ ಅತ್ಯುತ್ತಮ ಮಾಧ್ಯಮಗಳಲ್ಲಿನ ಡಿಜಿಟಲ್ ಆಗಿರುತ್ತದೆ ಅವುಗಳು ಬರೆದ ನಂತರ ನಿಮಗೆ ರಿಯಲ್ ಟೈಮ್ ಅನುಭವವನ್ನು ನೀಡುವುದಿಲ್ಲ ಪ್ರೊಫೆಸರ್ ಬರವಣಿಗೆ ಅದರ ಶುದ್ಧ ರೂಪದಲ್ಲಿ ಬರೆಯಬೇಕು ಮತ್ತು ನಂತರ ಡಿಜಿಟಲ್ ಮತ್ತು ನಂತರ ಎಲ್ಲವು ಇರಬಹುದು ಎಂದು ನಾವು ನಾನು ಅರ್ಥಮಾಡಿಕೊಳ್ಳುವುದು ಸರಿ ನಾನು ನಿಮ್ಮನ್ನು ಕೇಳುತ್ತೇನೆ ಸುಪ್ರತಿವ್ ದಾಸ್ ಸಿ ಟಿ ಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಈ ಕೀಬೋರ್ಡ್ ಏಕೆ ಎಂದು ನಿತಿನ್ ಹೇಳಿದಂತೆ ನಾನು ಇನ್ನೊಂದು ವಿಷಯವನ್ನು ಸೇರಿಸಲು ಬಯಸುತ್ತೇನೆ ಕೀಬೋರ್ಡ್ ಅನ್ನು ಆವಿಷ್ಕರಿಸಲಾಗಿದೆ ಏಕೆಂದರೆ ನಮ್ಮ ಮನಸ್ಸಿನಲ್ಲಿತ್ತು ನಾವು ಹಿಂದಿನ ಹಂತದಲ್ಲಿ ಬರೆದಿದ್ದನ್ನು ಡಿಜಿಟಲೀಕರಣಗೊಳಿಸಬಹುದು ಅದಕ್ಕಾಗಿ ಕೀಬೋರ್ಡ್ ಅಸ್ತಿತ್ವಕ್ಕೆ ಬಂದಿತುಇಲ್ಲ ಕೀಬೋರ್ಡ್ನೊಂದಿಗೆ ರೇಖೆಯನ್ನು ಸೆಳೆಯಲು ಸಾಧ್ಯವಿಲ್ಲನೀವು ಮೌಸ್ನೊಂದಿಗೆ ರೇಖೆಯನ್ನು ಸೆಳೆಯಬಹುದು ಇವೆಲ್ಲವೂ ಡಿಜಿಟಲ್ ಸಾಧನಗಳಾಗಿವೆ ಅದರ ಮೂಲಕ ನೀವು ಕೈಬರಹವನ್ನು ಬಳಸಬೇಕಾಗಿಲ್ಲಕೈಬರಹವು ಸಂಭವಿಸಬಹುದಾದ ಅತ್ಯಂತ ನೈಸರ್ಗಿಕ ವಿಷಯವಾಗಿದೆ ಆದ್ದರಿಂದ ಇಲ್ಲಿಯವರೆಗೆ ಮಾರುಕಟ್ಟೆಯಲ್ಲಿ ಇರುವ ಉತ್ಪನ್ನಗಳು ಈ ಎಲ್ಲ ವಸ್ತುಗಳನ್ನು ಪೂರೈಸುವುದಿಲ್ಲ ಪ್ರೊಫೆಸರ್ ಇದನ್ನು ನಾನು ಎಲ್ಲೋ ಓದಿದ್ದೇ ನೀವು ಮಾಹಿತಿಯನ್ನು ರೆಕಾರ್ಡ್ ಮಾಡುವ ದಕ್ಷತೆ ಕೀಬೋರ್ಡ್ನಲ್ಲಿ ತುಂಬಾ ಹೆಚ್ಚಾಗಿದೆ ಆದ್ದರಿಂದ ನಾನು ಅನೇಕವನ್ನು ಟೈಪ್ ಮಾಡಬಹುದು ಆದರೆ ವಾಸ್ತವವಾಗಿ ನಾನು ಟಿಪ್ಪಣಿಗಳನ್ನು ಬರೆಯುವಾಗ ಅದು ಕೀಬೋರ್ಡ್ಗಿಂತ ನಿಧಾನವಾಗಿರುತ್ತದೆ ಆ ರೀತಿಯಲ್ಲಿ ನಿಮ್ಮ ಗುರಿ ಪ್ರೇಕ್ಷಕರು ಈ ಮಕ್ಕಳು ಎಂದು ಅವರು ಭಾವಿಸುತ್ತಾರೆ ಏಕೆಂದರೆ ಅವರು ಕಳೆದುಕೊಳ್ಳುತ್ತಿದ್ದಾರೆ ಏಕೆಂದರೆ ಈಗ ಅವರು ಮಾಹಿತಿ ಓವರ್ಲೋಡ್ ಮತ್ತು ಹೆಚ್ಚಿನ ವಿಷಯಗಳ ಬಗ್ಗೆ ಮಾತನಾಡುತ್ತಿದ್ದಾರೆ ಎಲ್ಲಾ ಸಮಯದಲ್ಲೂ ಎಲ್ಲವನ್ನೂ ರೆಕಾರ್ಡಿಂಗ್ ಮಾಡಬಾರದು ಮತ್ತು ನಿಮ್ಮ ಸುತ್ತಲೂ ವಸ್ತುಗಳು ವೇಗವಾಗಿ ನಡೆಯುತ್ತಿರುವಾಗ ನೀವು ನಿಧಾನವಾಗಿರಲು ಸಾಧ್ಯವಿಲ್ಲ ಆದ್ದರಿಂದ ನೀವು ತೆಗೆದುಕೊಳ್ಳುವುದು ಏನು ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ನೀವು ಹೇಳಿದಂತೆ ಕೀಬೋರ್ಡ್ ಇನ್ಪುಟ್ ನಮೂದಿಸುವ ವೇಗವಾದ ಮಾರ್ಗವಾಗಿದೆ ಇದನ್ನು ಸಂಪೂರ್ಣವಾಗಿ ಒಪ್ಪಲಾಗಿದೆ ಸರ್ ಒಂದು ಅರ್ಥದಲ್ಲಿ ನಾವು ಈಗಾಗಲೇ ಮತ್ತೊಂದು ರೂಪದಲ್ಲಿ ಮಾಹಿತಿ ಅಥವಾ ಡೇಟಾವನ್ನು ಹೊಂದಿದ್ದೇವೆ ಮತ್ತು ಅದನ್ನು ನಾವು ಡಿಜಿಟಲ್ ರೂಪದಲ್ಲಿ ಅಥವಾ ವರ್ಚುವಲ್ ಮೆಮೊರಿ ರೂಪಕ್ಕೆ ತೆಗೆದುಕೊಳ್ಳಲು ಬಯಸುತ್ತೇವೆ ನಾವು ಕೀಬೋರ್ಡ್ನಿಂದ ಮಾಡಿದ ಬರವಣಿಗೆಯ ನಕಲು ಮಾಡಬಹುದು ಮತ್ತು ಅದನ್ನು ಡಿಜಿಟಲ್ ಜಾಗದಲ್ಲಿ ವೇಗವಾಗಿ ಪಡೆಯಬಹುದು ಆದರೆ ನಾವು ನಿಜವಾಗಿಯೂ ಹೊಸದನ್ನು ಯೋಚಿಸಲು ಬಯಸಿದಾಗ ಹೊಸದನ್ನು ರಚಿಸಲು ನಮ್ಮ ಮೆದುಳನ್ನು ಆ ವಿಷಯಕ್ಕೆ ಇರಿಸಿ ನಾವು ಹೊಸ ವಾಕ್ಯವನ್ನು ಬಹುಶಃ ನಮ್ಮ ಕವಿತೆ ಅಥವಾ ಹೊಸ ಲೇಖನ ಬರೆಯಲು ಕೀಬೋರ್ಡ್ ಅನ್ನು ಬಳಸಲಾಗುವುದಿಲ್ಲ ನಾವು ಬಹುಶಃ ಇಲ್ಲಿ ಮತ್ತು ಅಲ್ಲಿರುವ ಪದಗಳನ್ನೂ ಬಳಿಸಿಕೊಂಡು ವಿಭಿನ್ನ ವಾಕ್ಯಗಳನ್ನು ತಯಾರಿಸಲು ಪ್ರಯತ್ನಿಸಿ ಇಷ್ಟಪಡದಿದ್ದರೆ ಅಳಿಸಿ ನಂತರ ಮತ್ತೆ ರೇಖಾಚಿತ್ರಗಳೊಂದಿಗೆ ಹೋಲುವದನ್ನು ಬರೆಯಲು ಪ್ರಯತ್ನಿಸುವುದು ಆದ್ದರಿಂದ ಈ ಎಲ್ಲಾ ಚಟುವಟಿಕೆಗಳನ್ನು ಕೀಬೋರ್ಡ್ ಸಮರ್ಥವಾಗಿ ಬೆಂಬಲಿಸುವುದಿಲ್ಲ ಆದ್ದರಿಂದ ನಾವು ಅದನ್ನು ಕಲಿಕೆಯ ವಿಷಯದಲ್ಲಿ ನಂಬರ್ 1 ಸಾಧನವಾಗಿ ಮಾಡಲು ಯೋಚಿಸುತ್ತಿದ್ದೇವೆ ಮತ್ತು ಕೀಬೋರ್ಡ್ ಬಳಸುವ ವಿಷಯದಲ್ಲಿ ಬಹಳ ಕಡಿಮೆ ಇರುವ ವಿದ್ಯಾರ್ಥಿಯ ಸೃಜನಶೀಲತೆಯನ್ನು ಹೆಚ್ಚಿಸಲು ಪ್ರಯತ್ನಿಸುತ್ತಿದ್ದೇವೆ ನೀವು ವಿದ್ಯಾರ್ಥಿಯನ್ನು ಪದೇ ಪದೇ ಮರುಕಳಿಸುಲು ಹೇಳುವುದು ಪರೀಕ್ಷೆಯ ಪ್ರಶ್ನೆ ಅಥವಾ ಅಧ್ಯಾಯಗಳ ಸಂಖ್ಯೆ ಮತ್ತು ಪರೀಕ್ಷೆಯ ಅಂತ್ಯದವರೆಗೆ ಆ ಎಲ್ಲ ವಿಷಯಗಳನ್ನು ನೆನಪಿಟ್ಟುಕೊಳ್ಳುವುದು ಎಂದು ಹೇಳುವುದುಆದರೆ ಕೀಬೋರ್ಡ್ ವಿಷಯದಲ್ಲಿ ಅದು ತುಂಬಾ ನೇರವಾಗಿರುತ್ತದೆ ನೀವು ಆ ವಿಷಯವನ್ನು copy paste ಮತ್ತು ಅದನ್ನು ಮತ್ತೆ type ಮಾಡಬಹುದು ಬರವಣಿಗೆಯಲ್ಲಿ ನೀವು ನಿಮ್ಮ ಸ್ವಂತ ಕಥೆಯನ್ನು ಬರೆಯುತ್ತೀರಿ ಪರಿಕಲ್ಪನೆಯನ್ನು ಬಳಸಿಕೊಂಡು ಆ ಪರಿಕಲ್ಪನೆಯನ್ನು ನೀವು ಅರ್ಥಮಾಡಿಕೊಂಡಿರುತ್ತೀರಿ ಆದ್ದರಿಂದ ಬರೆಯುವ ವಿಷಯದಲ್ಲಿ ಸ್ಥಿರ ಮಾಹಿತಿಯನ್ನು ಟೈಪ್ ಮಾಡುವುದಕ್ಕಿಂತ ಬರೆಯುವುದರಿಂದ ಜನರು ಹೆಚ್ಚು ಸುಧಾರಿಸುತ್ತಾರೆ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ನಾನು ನಿಮಗೆ ತರಗತಿಯಲ್ಲಿ ಒಂದು ವಿಶಿಷ್ಟ ಬಳಕೆಯ ಸಂದರ್ಭವನ್ನು ನೀಡಬಲ್ಲೆ ಎಲ್ಲಿ ಕೀಬೋರ್ಡ್ ವೇಗವು ಅನಾನುಕೂಲವಾಗಬಹುದೆಂದು ಹೇಳಬಲ್ಲೆ ಕೀಬೋರ್ಡ್ನಲ್ಲಿನ ವೇಗವು ನಿಮಗೆ ಸಿಗುತ್ತಿದೆ ಎಂದು ಊಹಿಸಿಕೊಳ್ಳಿ ಮತ್ತು ಪ್ರಾಧ್ಯಾಪಕರು ಹೇಳುವ ಪ್ರತಿಯೊಂದು ಪದವನ್ನೂ ಸಿದ್ಧಾರ್ಥ್ ಪ್ರಸ್ತಾಪಿಸಿದಂತೆ ನೀವು ತೆಗೆದುಕೊಳ್ಳುತ್ತಿದ್ದೀರಿ ಸ್ವಲ್ಪ ಸಮಯದ ನಂತರ ಅದು ನಿಮಗೆ ತಿಳಿದಿಲ್ಲದ ಚಟುವಟಿಕೆಯಾಗುತ್ತದೆ ಪ್ರಾಧ್ಯಾಪಕರು ಏನೋ ಹೇಳುತ್ತಿದ್ದಾರೆ ಮತ್ತು ನೀವು ಅವರ ಟಿಪ್ಪಣಿಗಳನ್ನು ಟೈಪ್ ಮಾಡುತ್ತಿದ್ದೀರಿ ಆದರೆ ನಿಧಾನಗತಿಯ ವೇಗದಿಂದ ಬರೆಯುವಾಗ ನಿಮ್ಮ ಪ್ರಾಧ್ಯಾಪಕರು ಏನು ಹೇಳುತ್ತಾರೆಂದು ಕೇಳಬೇಕು ಅವರು ಏನು ಹೇಳುತ್ತಾರೆಂದು ಅರ್ಥಮಾಡಿಕೊಳ್ಳಬೇಕು ಮತ್ತು ಅದನ್ನು ನಿಮ್ಮ ಸ್ವಂತ ಮಾತುಗಳಲ್ಲಿ ತಿಳಿದುಕೊಳ್ಳಬೇಕು ಆದ್ದರಿಂದ ಅದನ್ನು ಬರೆಯುವ ಪ್ರಕ್ರಿಯೆಯಿಂದ ನಿರ್ದಿಷ್ಟ ಮಟ್ಟದ ಕಲಿಕೆಯ ಚಟುವಟಿಕೆ ಈಗಾಗಲೇ ಸಂಭವಿಸಿದೆ ಅದಕ್ಕಾಗಿಯೇ ನಾವು ಇದನ್ನು ಶೈಕ್ಷಣಿಕ ಕಲಿಕಾ ಕ್ಷೇತ್ರಕ್ಕೆ ತರಲು ಪ್ರಯತ್ನಿಸುತ್ತಿದ್ದೇವೆ ಪ್ರೊಫೆಸರ್ ಸರಿ ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ವರ್ಚುವಲ್ ಸ್ಪೇಸ್ಗೆ ಹೋಗಲು ಸಿದ್ಧವಾದ ಕೆಲವು ರೀತಿಯ ಮಾಹಿತಿಯು ಈ ಉತ್ಪನ್ನವು ಕೀಬೋರ್ಡ್ಗಿಂತ ಹೆಚ್ಚಿನ ಉಪಯೋಗ ನೀಡುತ್ತದೆ ಆದರೆ ಈಗಾಗಲೇ ಅಲ್ಲಿರುವ ಕೆಲವು ಮಾಹಿತಿಯ ಬಗ್ಗೆ ಮಾತನಾಡುತ್ತಿದ್ದರೆ ಮತ್ತು ಅದನ್ನು ಕ್ಲೌಡ್ ಸ್ಥಳಕ್ಕೆ ಬದಲಾಯಿಸಲು ಪ್ರಯತ್ನಿಸುತ್ತಿದ್ದರೆ ನಾವು ಪರಿಣಾಮಕಾರಿಯಾಗಿ ಕೀಬೋರ್ಡ್ ಬಳಸಿ ಖಂಡಿತವಾಗಿ ಅದನ್ನು copy ಮಾಡಿ ದನ್ನು ತೆಗೆದುಕೊಳ್ಳಬಹುದು ಆದ್ದರಿಂದ ಸೃಜನಶೀಲತೆ ಕಲಿಕೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡುವ ನಾವು ಪ್ರಯತ್ನಿಸುತ್ತಿರುವ ಗುರಿಯ ಸ್ಥಳವಾಗಿದೆ ಪ್ರೊಫೆಸರ್ ನಿತಿನ್ ಹೇಳಿದ್ದನ್ನು ಮಾರ್ಕ್ ಟ್ವೈನ್ ಅವರ ಉಲ್ಲೇಖ ನನಗೆ ನೆನಪಿಸಿತು "ಒಂದು ತರಗತಿಯಲ್ಲಿ ಟಿಪ್ಪಣಿಗಳು ಇಬ್ಬರ ಮನಸ್ಸಿಗಳಲ್ಲಿ ಹಾದುಹೋಗದೆ ಬರಿ ಶಿಕ್ಷಕರ ನೋಟ್ಬುಕ್ನಿಂದ ವಿದ್ಯಾರ್ಥಿಯ ನೋಟ್ಬುಕ್ಗೆ ವರ್ಗಾಯಿಸಬಾರದು" ನಾನು ಹಳೆಯ ಶಾಲಾ ಚಿಂತಕನಾಗಿದ್ದು ನೀವು ಹೊಸದನ್ನು ಕಲಿಯಲು ಪ್ರಯತ್ನಿಸುತ್ತಿರುವಾಗ ಕೈಯಿಂದ ಬರೆದ ಟಿಪ್ಪಣಿಗಳು ನಿಮಗೆ ನಿಜವಾಗಿಯೂ ಸಹಾಯ ಮಾಡುತ್ತವೆ ಅದು ನಿಮ್ಮ ಕಲಿಕೆಯ ವೇಗ ಕಲಿಕೆಯ ಪ್ರಕ್ರಿಯೆಯನ್ನು ಹೆಚ್ಚಿಸುತ್ತದೆ ಎಲ್ಲವನ್ನೂ ಆಂತರಿಕವಾಗಿ ಪರಿಷ್ಕರಿಸಲಾಗುತ್ತದೆ ಇದು ಒಂದು ಕೈ ಮನಸ್ಸಿಗೆ ಮಾತನಾಡಿದಂತೆ ಆದ್ದರಿಂದ ಖಂಡಿತವಾಗಿಯೂ ನಾನು ಆ ಭಾಗದಲ್ಲಿ ನಿಮ್ಮನ್ನು ಒಪ್ಪುತ್ತೇನೆ ವಿನ್ಯಾಸ ಚಿಂತನೆಯು ಕಲೆಯ ಒಂದು ಭಾಗವಾದ್ದರಿಂದ ನೀವು ಪ್ರೇಕ್ಷಕರೊಂದಿಗೆ ಅನುಭೂತಿ ಹೊಂದಬೇಕು ನೀವು ಗಮನಿಸುತ್ತಿರುವುದನ್ನು ನೀವು ನಿಜವಾಗಿಯೂ ತಿಳಿದುಕೊಳ್ಳಬೇಕು ನೀವು ಆ ಸಮಸ್ಯೆಯ ಆಳವಾದ ಮಟ್ಟವನ್ನು ತಲುಪಿದ ನಂತರ ಪರಿಹರಿಸಲು ಪ್ರಯತ್ನಿಸುತ್ತಿದ್ದೀರಿ ಮತ್ತು ನಂತರ ನೀವು ಅಂತಿಮವಾಗಿ ಅವರ ಬಳಿಗೆ ಹಿಂತಿರುಗುತ್ತಿದ್ದೀರಿ ಅದಕ್ಕೆ ನೀವು ವ್ಯವಸ್ಥಿತವಾಗಿ ಮಾಡಿದ ಯಾವುದೇ ಅಧ್ಯಯನ ಅಥವಾ ಏನಾದರೂ ಇದೆಯೇ ಆದ್ದರಿಂದ ನೀವು ಹಿಂದೆ ಈ ಪ್ರಕ್ರಿಯೆಯ ವಿಷಯದಲ್ಲಿ ಅಥವಾ ಕೆಲವು ವ್ಯವಸ್ಥಿತ ರೀತಿಯಲ್ಲಿ ಏನಾದರೂ ಪ್ರಯತ್ನಿಸಿದ್ದೀರಾ ಅದನ್ನು ನಾನು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇನೆ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಶಾಲೆಯಿಂದ ಹೊರಗೆಹೋಗಿದವರು ಅಥವಾ ಪ್ರಸ್ತುತ ಶಾಲೆಯಲ್ಲಿ ಓದುವವ ವಿದ್ಯಾರ್ಥಿಗಳು ಗುರಿ ಮಾರುಕಟ್ಟೆ ಮತ್ತೆ ಮುಂದೆ ಹೋಗಿ ಕೆಲವು ಫೋಕಸ್ ಗ್ರೂಪ್ ಸಂಶೋಧನೆ ಮತ್ತು ಸಂದರ್ಶನ ಈ ರೀತಿಯ ವಿಷಯದಲ್ಲಿ ಸಂಶೋಧನೆಯ ಕೆಲಸವನ್ನು ಮಾಡುತ್ತಾರೆ ಆದ್ದರಿಂದ ನಾವು ಸ್ವೀಕರಿಸಿದ ಪ್ರತಿಕ್ರಿಯೆ ಏನೆಂದರೆ ವಿದ್ಯಾರ್ಥಿಗಳು ಖಂಡಿತವಾಗಿಯೂ ತಮ್ಮ ಎಲ್ಲಾ ಟಿಪ್ಪಣಿಗಳನ್ನು ಒಂದೇ ಸ್ಥಳಕ್ಕೆ ತರಲು ಆಸಕ್ತಿ ಹೊಂದಿದ್ದಾರೆ ನಮ್ಮ ಸಂಶೋಧನೆಯಿಂದ ಡಿಜಿಟಲ್ ಪರ್ಯಾಯವಿಲ್ಲದ ಕಾರಣ ವಿದ್ಯಾರ್ಥಿಗಳು ಒಂದೇ ರಿಜಿಸ್ಟರ್ ಅನ್ನು ಬಳಸುತ್ತಿದ್ದಾರೆ ಬೆಳಿಗ್ಗೆಯಿಂದ ಸಂಜೆಯವರೆಗೆ ಅವರು ಕಲಿಯುತ್ತಿರುವ ಎಲ್ಲಾ ವಿಷಯಗಳ ಟಿಪ್ಪಣಿಗಳನ್ನು ಬುಕ್ಮಾರ್ಕ್ ಮಾಡಿ ಬಳಸುತ್ತಾರೆ ಎಲ್ಲಾ ವಿದ್ಯಾರ್ಥಿಗಳು ಆ ದಿನ ಕಲಿಯಬೇಕಾಗಿದ್ದ ತಮ್ಮ ಎಲ್ಲಾ ಪಠ್ಯಪುಸ್ತಕಗಳನ್ನು ಕೊಂಡೊಯ್ಯುವುದು ಕಡ್ಡಾಯವಾಗಿದೆ ಮತ್ತು ಇದು ಖಂಡಿತವಾಗಿಯೂ ತೂಕವನ್ನು ಹೆಚ್ಚಿಸುತ್ತದೆ ಮತ್ತು ಒಂದು ಗೋಳು ಆಗಿದೆ ಅದು ವಿದ್ಯಾರ್ಥಿಗಳಿಗೆ ತುಂಬಾ ತೊಡಕಿನ ಮತ್ತು ದಣಿವಿನ ಚಟುವಟಿಕೆಯಾಗಿದೆ ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಕಳೆದ 2 5 ಮತ್ತು 3 ವರ್ಷಗಳಲ್ಲಿ ನಾವು ಸುಪ್ರಾ ಕಲ್ಪನೆಯಿಂದ ಪ್ರಾರಂಭಿಸಿದಾಗ ಮತ್ತು ಇಂದು ನಾವು ಒಂದು ಹಂತಕ್ಕೆ ಬಂದಿರುವವರೆಗೆ ನಾವು ಬಹುಶಃ ಉತ್ಪನ್ನ ಮತ್ತು ಕೆಲವು ಸೇವೆಗಳನ್ನು ಮತ್ತು ಅದರ ಸುತ್ತಲೂ ವ್ಯವಸ್ಥೆಯನ್ನು ನಿರ್ಮಿಸಬಹುದು ಮತ್ತು ಅದರ ಸುತ್ತಲೂ ವ್ಯವಸ್ಥೆಯನ್ನು ಸಂಘಟಿಸಿ ನಾವು ಈ ಪರಿಕಲ್ಪನೆಯನ್ನು ಅಥವಾ ಉತ್ಪನ್ನವನ್ನು ಕನಿಷ್ಠ 3 ರಿಂದ 4 ಬಾರಿ ಮಾರುಕಟ್ಟೆಯಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರೊಂದಿಗೆ ನಡೆಸಿದ ಸಂವಹನಗಳ ಆಧಾರದ ಮೇಲೆ ಬದಲಾಯಿಸಿದ್ದೇವೆ ಆದ್ದರಿಂದ ನಾವು ಮೂಲತಃ ಸರಳ ಬೋರ್ಡ್ನೊಂದಿಗೆ ಪ್ರಾರಂಭಿಸಿದ್ದೇವೆ ಅಲ್ಲಿ ನಾವು ಬರೆಯಬಹುದು ಮತ್ತು ನಮ್ಮ ಪೂರ್ವ ಪ್ರಾಥಮಿಕ ಶಾಲಾ ಸ್ಲೇಟ್ನಲ್ಲಿರುವಂತೆ ಅಳಿಸಬಹುದು ನಂತರ ನಾವು ಇನ್ನೊಂದು ಮೂಲಮಾದರಿಯೊಂದಿಗೆ ಪ್ರಯತ್ನಿಸಿದ್ದೇವೆ ಅಲ್ಲಿ ನಾವು ಈ ಸ್ಲೇಟ್ ಅನ್ನು ಬ್ಲೂಟೂತ್ ಮೂಲಕ ಸ್ಮಾರ್ಟ್ ಸಾಧನಕ್ಕೆ ಸಂಪರ್ಕಿಸಬಹುದು ಮತ್ತು ಆ ಟಿಪ್ಪಣಿಗಳನ್ನು ಸ್ಮಾರ್ಟ್ ಸಾಧನದಲ್ಲಿ ರೆಕಾರ್ಡ್ ಮಾಡಬಹುದು ನಂತರ ಈಗ ಬರೆದರೆ ನಾವು ಈ ಟಿಪ್ಪಣಿಗಳನ್ನು ನಿಜವಾಗಿ ಬರೆಯುವಂತೆ ಕಾಣುವ ಪ್ರಕ್ರಿಯೆಯಲ್ಲಿದ್ದೇವೆ ಈ ಟಿಪ್ಪಣಿಗಳನ್ನು ಆ ಸಾಧನದಲ್ಲಿ ಹಿಂಪಡೆಯುವುದು ಮತ್ತು ಅವುಗಳನ್ನು ಒಂದೇ ಸಾಧನದಲ್ಲಿ ಸಂಘಟಿಸಿ ಮತ್ತು ಅದೇ ಸಾಧನಗೊಳಗಿಂದ ಕ್ಲೌಡ್ಕ್ಕೆ ನೇರವಾಗಿ ಸಿಂಕ್ರೊನೈಸ್ ಮಾಡಬಹುದು ಹಾಗಾಗಿ ಮಾರುಕಟ್ಟೆಯಲ್ಲಿ ಸಾಕಷ್ಟು ಮಾತುಕತೆ ನಡೆದಿದೆ ಶಾಲಾ ವಿದ್ಯಾರ್ಥಿಗಳು ಪೋಷಕರು ಶಿಕ್ಷಕರು ನಂತರ ಹಲವಾರು ಸಂದರ್ಭಗಳಲ್ಲಿ ಶಾಲಾ ನಿರ್ವಾಹಕ ಸಿಬ್ಬಂದಿ ವಿವಿಧ ಪ್ರದೇಶಗಳಿಂದ ವಿವಿಧ ರೀತಿಯ ಒಳನೋಟಗಳೊಂದಿಗೆ ಬಂದಿವೆ ವಿವಿಧ ಪ್ರದೇಶಗಳ ವಿದ್ಯಾರ್ಥಿಗಳು ವಿಭಿನ್ನ ರೀತಿಯ ಒಳನೋಟಗಳನ್ನು ಹೊಂದಿದ್ದಾರೆ ಆದ್ದರಿಂದ ಈ ಎಲ್ಲಾ ಒಳನೋಟಗಳನ್ನು ಪರಿಗಣಿಸಿ ನಾವು ಈ ಉತ್ಪನ್ನಕ್ಕೆ ಬಂದಿದ್ದೇವೆ ಅಲ್ಲಿ ನಾವು ಎಲ್ಲಾ ವಿಷಯವನ್ನು ನಿಜವಾಗಿ ಬರೆಯಬಹುದು ಸಂಘಟಿಸಬಹುದು ಮತ್ತು ಉಳಿಸಬಹುದು ಪ್ರೊಫೆಸರ್ ನೀವು ಹೇಳಿದಂತೆ ಯಾರಾದರೂ ಒಂದು ಹಾದಿಯನ್ನು ಪ್ರಾರಂಭಿಸಬೇಕಾದರೆ ಇಲ್ಲಿ ಒಂದು ಸಾಮಾನ್ಯ ಪ್ರಶ್ನೆ ಇದೆ ನೀವು 3 ವರ್ಷಗಳ ಕಾಲ ಈ ಹಾದಿಯಲ್ಲಿದ್ದೀರಿ ಈ ರೀತಿಯ ವಿನ್ಯಾಸ ಚಿಂತನೆ ಪ್ರಕ್ರಿಯೆಯಲ್ಲಿ ಮಾರುಕಟ್ಟೆಗೆ ಹೋಗುವುದು ಅವರಿಗೆ ಬೇಕಾದುದನ್ನು ಕಂಡುಹಿಡಿಯುವುದು ನಂತರ ಅದಕ್ಕಾಗಿ ನಿಮ್ಮ ಉತ್ಪನ್ನವನ್ನು ಸರಿಪಡಿಸುವುದು ನಂತರ ಮತ್ತೆ ಹಿಂತಿರುಗಿ ಮತ್ತು ಅವರು ಹೇಗೆ ಪ್ರತಿಕ್ರಿಯಿಸುತ್ತಾರೆ ಎಂಬುದನ್ನು ನೋಡುವುದು ಆದ್ದರಿಂದ ಕ್ಲಾಸಿಕ್ ವಿನ್ಯಾಸದ ಚಿಂತನೆಯ ವಿಧಾನವಾಗಿದೆ ಮತ್ತು ನೀವು ಈಗ ಅದನ್ನು ವೃತ್ತಿಪರವಾಗಿ ಮಾಡುತ್ತಿದ್ದೀರಿ ಎಂದು ನನಗೆ ತಿಳಿದಿದೆ ಆದ್ದರಿಂದ ನನ್ನ ಪ್ರಶ್ನೆಯೆಂದರೆ ಯಾರಾದರೂ ಕ್ಲೀನ್ ಸ್ಲೇಟ್ನಿಂದ ಸಂಪೂರ್ಣವಾಗಿ ನಿಮ್ಮ ಉತ್ಪನ್ನವನ್ನು ಪ್ರಾರಂಭಿಸಬಾರದು ಹೇ ಹುಡುಗರಿಗೆ ಆ ಹಾದಿಯಲ್ಲಿ ಹೋಗಬೇಡಿ ಮತ್ತು ಈ ಹಾದಿಯಲ್ಲಿ ಹೋಗಿ ಇದು ನಾವು ಕಲಿತದ್ದು ನೀವು ತಿಳಿದ್ದಿದ್ದೀರಿ ಇದನ್ನು ನಾವು ಶಿಫಾರಸು ಮಾಡುತ್ತೇವೆಆದ್ದರಿಂದ ಇದು ಸಾಧಕರ ದೃಷ್ಟಿಕೋನದಿಂದ ಅಂತಹದ್ದಾಗಿದೆ ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಅವರ ಸಮಸ್ಯೆಗಳನ್ನು ಮಾನ್ಯಮಾಡುವುದರೊಂದಿಗೆ ಪ್ರಾರಂಭಿಸಲು ನಾನು ವೈಯಕ್ತಿಕವಾಗಿ ಬಯಸುತ್ತೇನೆ ಅವರ ಗ್ರಾಹಕರೊಂದಿಗೆ ಮಾತನಾಡಲು ಹೋಗಿ ಅವರೊಂದಿಗೆ ಸಾಕಷ್ಟು ಅನುಭೂತಿ ಹೊಂದಿರಿ ಅವರ ಅನುಭವ ತಿಳಿಯಿರಿ ಅವರ ಜೀವನಶೈಲಿ ಏನೆಂದು ನೋಡಿ ನಂತರ ಅವರ ದೈನಂದಿನ ಚಟುವಟಿಕೆಗಳು ಯಾವುವು ಎಂಬುದರ ಕಾರ್ಯ ಹರಿವನ್ನು ಮಾಡಿ ನಂತರ ನಾವು ಮಾಡುವ ಕೆಲಸದಿಂದ ಕೆಲವು ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಿಅದು ಅವರಿಗೆ ಸಮಸ್ಯೆಯ ಹೇಳಿಕೆಯಾಗಿರಬಹುದು ಮತ್ತು ಅವುಗಳು ಗುರುತಿಸಲ್ಪಟ್ಟಿಲ್ಲ ಮತ್ತು ಆ ಸಮಸ್ಯೆ ಹೇಳಿಕೆಗಳನ್ನು ಎತ್ತಿ ತೋರಿಸಲು ಪ್ರಯತ್ನಿಸಿ ಅವುಗಳ ಮೇಲೆ ಪುನರಾವರ್ತಿಸಿ ಸರಿಯಾದ ಪ್ರಕ್ರಿಯೆಯ ಗುರುತಿಸುವಿಕೆಯು ಇಡೀ ಪ್ರಕ್ರಿಯೆಯ ಪ್ರಮುಖ ಅಂಶವಾಗಿದೆ ಎಂದು ನನ್ನ ಭಾವನೆ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಆರಂಭದಲ್ಲಿ ಸಮಸ್ಯೆಯು ಹೊರಗಿನಿಂದ ತೋರುತ್ತಿಲ್ಲ ಪ್ರಾರಂಭದಿಂದಲೂ ನೀವು ಉತ್ಪನ್ನ ಅಥವಾ ಕಲ್ಪನೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ನೀವು ಕೆಲವು ಸಮಸ್ಯೆಯನ್ನು ಪರಿಹರಿಸುತ್ತಿರುವಿರಿ ಎಂದು ನೀವು ಭಾವಿಸಬಹುದು ಆದರೆ ನಿಮ್ಮ ಗ್ರಾಹಕರೊಂದಿಗೆ ನೀವು ಸಾಕಷ್ಟು ಸಮಯದವರೆಗೆ ಸಂವಹನ ನಡೆಸುತ್ತೀರಿ ಆ ಸಮಸ್ಯೆ ಏಕೆ ಅಸ್ತಿತ್ವದಲ್ಲಿದೆ ಎಂದು ನೀವು ಆಳವಾಗಿ ಅಗೆಯಿರಿ ನಂತರ ಅವರ ಪ್ರಮುಖ ಸಮಸ್ಯೆ ಏನು ಎಂದು ಹೇಳಿದಂತೆ ನೀವು ಅರ್ಥಮಾಡಿಕೊಳ್ಳುತ್ತೀರಿ ಪ್ರೊಫೆಸರ್ ನೀವು ಬಹುಶಃ ಇದಕ್ಕೆ ಉದಾಹರಣೆ ನೀಡಬಹುದೇ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಸರಿ ನಮ್ಮ ಪರಿಸ್ಥಿತಿಯಲ್ಲಿ ಏನಾಯಿತು ಎಂದರೆ ನಾವು ವಿದ್ಯಾರ್ಥಿಗಳ ಟಿಪ್ಪಣಿಗಳನ್ನು ಡಿಜಿಟಲೀಕರಣಗೊಳಿಸಲು ಬಯಸುವ ಈ ಯೋಜನೆಯೊಂದಿಗೆ ಹೊರಟಿದ್ದೇವೆ ಆದ್ದರಿಂದ ವಿದ್ಯಾರ್ಥಿಗಳು ತಮ್ಮ ಟಿಪ್ಪಣಿಗಳನ್ನು ಏಕೆ ಡಿಜಿಟಲೀಕರಣಗೊಳಿಸಲು ಬಯಸುತ್ತಾರೆ ಎಂಬ ಪ್ರಶ್ನೆಯನ್ನು ನಾವು ಕೇಳುತ್ತೇವೆ ಆದ್ದರಿಂದ ನಾವು ಅರ್ಥಮಾಡಿಕೊಂಡದ್ದೇನೆಂದರೆ ವಿದ್ಯಾರ್ಥಿಗಳು ತಮ್ಮ ಎಲ್ಲಾ ಟಿಪ್ಪಣಿಗಳನ್ನು ಒಂದೇ ಸ್ಥಳದಲ್ಲಿ ಸಂಘಟಿಸಲು ಬಯಸುತ್ತಾರೆ ನಂತರ ಪ್ರಶ್ನೆ ಏಕೆ ಅದನ್ನು ಹಲವಾರು ಸ್ಥಳಗಳಲ್ಲಿ ಸಂಘಟಿಸುವ ಬದಲು ಅವರು ಒಂದೇ ಸ್ಥಳದಲ್ಲಿ ಸಂಘಟಿಸಲು ಏಕೆ ಬಯಸುತ್ತಾರೆ ಅದು ಅವರಿಗೆ ಕಲಿಯುವುದನ್ನು ಸುಲಭಗೊಳಿಸುತ್ತದೆ ಅದು ಎಲ್ಲಿಂದ ಬಂದಿದೆ ಎಂದು ಶಿಕ್ಷಕರಿಗೆ ಬಹುಶಃ ಅರ್ಥಮಾಡಿಕೊಳ್ಳುವುದು ಸುಲಭವಾಗುತ್ತದೆಅದು ವ್ಯವಸ್ಥೆಯ ಭಾಗವನ್ನು ವಿದ್ಯಾರ್ಥಿಗಳಿಗೆ ತುಂಬಾ ಸುಲಭಗೊಳಿಸುತ್ತದೆ ಆದ್ದರಿಂದ ನಾವು ಸಮಸ್ಯೆಯ ಆಳಕ್ಕೆ ತಳ್ಳಿದ್ದೇವೆ ತದನಂತರ ವಿದ್ಯಾರ್ಥಿಗಳು ಕಾಗದದಲ್ಲಿ ಬರೆಯುವುದನ್ನು ಮುಂದುವರಿಸುವ ಬದಲು ನಮ್ಮ ಉತ್ಪನ್ನವನ್ನು ಬಳಸಲು ಇದು ಒಂದು ಕಾರಣವಾಗಿದೆ ಎಂದು ಗುರುತಿಸಬಹುದು ಪ್ರೊಫೆಸರ್ ಹಾಗಾಗಿ ನಾನು ಅರ್ಥಮಾಡಿಕೊಂಡಂತೆ ನಿಮಗೆ ಉತ್ತಮ ಬರವಣಿಗೆಯ ಅನುಭವವಿದ್ದರೆ ಸಾಲದುಇದು ಬರವಣಿಗೆಯ ಅನುಭವದ ಪ್ರಾರಂಭವಾಗಿದೆ ಸರಿ ಹಲವಾರು ಹಂತಗಳು ಇವೆ ಪ್ರತಿದಿನವೂ ವಿದ್ಯಾರ್ಥಿಯನ್ನು ಗಟ್ಟಿಯಾಗಿ ಹಿಡಿದಿರುತ್ತವೆ ಮತ್ತು ನಿಮ್ಮ ಉತ್ಪನ್ನದ ದಂತ ಗೋಪುರ ಮತ್ತು ಅದನ್ನೆಲ್ಲ ನೀವು ತಿಳಿದಿರಬಹುದು ಅಥವಾ ನೀವು ಸುಪ್ರಾಗೆ ಅವಕಾಶ ಮಾಡಿಕೊಟ್ಟರೆ ನಿಮಗೆ ಉತ್ತಮ ನಾನು ಸಕಾರಾತ್ಮಕ ಹುಡುಗರೇ ನಿಮ್ಮೊಂದಿಗೆ ಅರಿವು ಮೂಡಿಸುವುದು ನಿರಂತರವಾಗಿ ಸವಾಲು ಆಗಿದೆ ಬರೆಯುವ ಅನುಭವ ಮಾತ್ರ ಸಾಕಾಗುವುದಿಲ್ಲ ಆದರೆ ವಾಸ್ತವವಾಗಿ ಇದಕ್ಕೆ ಇನ್ನೂ ಹೆಚ್ಚಿನದಿದೆ ನಾನು ಸರಳವಾಗಿ ಅರ್ಥೈಸುತ್ತೇನೆ ಸರಿ ಈ ಪ್ರಕ್ರಿಯೆಯಲ್ಲಿ ನಾನು ಕಲಿಯುತ್ತಿದ್ದೇನೆ ಸರಿ ನೀವು ಮಾಡಿದ ಯಾವುದೇ ಚಕಿತಗೊಳಿಸುವ ತಪ್ಪುಗಳು ಮತ್ತು ಯಾರಾದರೂ ಇದನ್ನೆಲ್ಲಾ ಕೇಳಿದರೆ ಓಹ್ ದೇವರೆ ಧನ್ಯವಾದಗಳು ನಾನು ಆ ಹಾದಿಯಲ್ಲಿ ಇಳಿಯುತ್ತಿಲ್ಲ ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ನಮ್ಮ ಪರಿಸ್ಥಿತಿಯ ಈ ಸಮಸ್ಯೆಗಳನ್ನು ಮಾನ್ಯಮಾಡುವುದು ಬಹಳ ಮಹತ್ವವಾದುದು ಏಕೆಂದರೆ ಕನಿಷ್ಠ ನಮ್ಮ ಆರಂಭಿಕ ಹಂತವನ್ನು ಪರಿಗಣಿಸಬಹುದು ಮತ್ತು ಹೇಳಬಹುದು ಸರ್ ಏಕೆಂದರೆ ನಮ್ಮ ಆರಂಭಿಕ ದಿನಗಳಲ್ಲಿ ಇತರ ಎಲ್ಲರೂ ಪ್ರಾರಂಭದಂತೆಯೇ ನಾವು ಕೂಡ ಆದಾಯವನ್ನು ಗಳಿಸಲು ಸ್ವಲ್ಪ ಉತ್ಸುಕರಾಗಿದ್ದೇವೆ ಹಣ ಗಳಿಸುವುದರಿಂದ ನಾವು ಕೆಲವು ಹೂಡಿಕೆದಾರರನ್ನು ಮತ್ತು ಮಾರುಕಟ್ಟೆಯನ್ನು ಆಕರ್ಷಿಸಬಹುದು ನಾವು ಪೂರ್ವ ಪ್ರಾಥಮಿಕ ವಿದ್ಯಾರ್ಥಿಗಳಿಗೆ ಮಾತ್ರ ಬರೆಯಲು ಮತ್ತು ಅಳಿಕಿಸಲು ಈ ಮೂಲ ಉತ್ಪನ್ನವನ್ನು ಪ್ರಕಟಿಸಬಹುದು ಅಲ್ಲಿ ಕಲಿಕೆ ಬಹಳ ಆರಂಭಿಕ ಹಂತದಲ್ಲಿ ಅಂದರೆ ಅವರು ಎಲ್ಲರೂ ಇನ್ನೂ ಬರೆಯಲು ಕಲಿಯುತ್ತಾರೆ ನಂತರ ಅವರು ನಿಜವಾಗಿ ಏನು ಕಲಿಯುತ್ತಿದ್ದಾರೆಂಬುದನ್ನು ಗುರುತಿಸಿದ್ದೇವೆ ಕೇವಲ ಬರೆದು ಅಳಿಸಿಹಾಕುವ ಬೋರ್ಡ್ನಲ್ಲಿ ಪರಿಣಾಮಕಾರಿಯಾಗಿಲ್ಲ ನಂತರ ನಾವು ಮೌಲ್ಯೀಕರಿಸಿದ್ದೇವೆ ಮತ್ತು ನಮ್ಮ ಯಾವುದೇ ಮೌಲ್ಯೀಕರಿಸುವಿಕೆಯು ಕೇವಲ ಬರೆಯುವುದರಿಂದ ಮತ್ತು ಅಳಿಸುವುದರಿಂದ ವಿದ್ಯಾರ್ಥಿಗೆ ಯಾವುದೇ ಒಳ್ಳೆಯದನ್ನು ಮಾಡುವುದಿಲ್ಲ ಎಂದು ಹೇಳುತ್ತದೆ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಅವರು ಕಾಗದದ ಮೇಲೆ ಬರೆಯುವ ಅನುಭವವನ್ನು ಪಡೆಯುತ್ತಿದ್ದಾರೆ ನಮ್ಮ ಉತ್ಪನ್ನದೊಂದಿಗೆ ಪ್ರಯಾಣದಲ್ಲಿ ಬರವಣಿಗೆಯ ಅನುಭವವು ಕೇವಲ ಒಂದು ವಿಷಯವಲ್ಲ ಎಂಬ ನಿಮ್ಮ ಹೇಳಿಕೆಗೆ ನಾವು ಮತ್ತೆ ಬರುತ್ತೇವೆ ಪ್ರೊಫೆಸರ್ ಸರಿ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಕಲಿಕೆಯು ಮೊದಲೇ ಬರಬಹುದು ಮತ್ತು ಉತ್ಪನ್ನವು ವಿಕಸನಗೊಂಡಿರಬಹುದು ಆದರೆ ಇದೀಗ ಶೀಘ್ರವಾಗಿ ಪರಿವರ್ತನೆಗೊಂಡಿದೆ ಪ್ರೊಫೆಸರ್ ಉತ್ಪನ್ನವು ವಿಕಸನಗೊಂಡಿದೆ ಎಂದು ಹೇಳುವ ಆ ಪದವನ್ನು ನಾನು ಹಿಡಿದಿಟ್ಟುಕೊಳ್ಳುತ್ತೇನೆತುಂಬಾ ಆಸಕ್ತಿದಾಯಕವಾಗಿದೆ ಅದು ಇನ್ನು ಕಾಣಿಸಿಕೊಂಡಿಲ್ಲ ಮತ್ತು ಓಹ್ ಇದು ಒಂದು ಉತ್ತಮ ಉತ್ಪನ್ನವಾಗಿದೆ ಅದನ್ನು ಮಾರಾಟ ಮಾಡಲು ಪ್ರಾರಂಭಿಸೋಣ ಅದು ವಿಕಸನಗೊಂಡಿತು ಏಕೆಂದರೆ ಆಗಾಗ್ಗೆ ಸಮಸ್ಯೆಗಳ ಪರಿಹಾರಕಾರರು ಆವಿಷ್ಕಾರಕರಾಗಿ ನಾವು ಆ ಮೊದಲ ಆಲೋಚನೆಯ ಮೇಲೆ ತೂಗಾಡುತ್ತೇವೆ ಎಂದು ನಾವು ಭಾವಿಸುತ್ತೇವೆ ಇದು ಮಾರುಕಟ್ಟೆಯನ್ನು ಬದಲಾಯಿಸಲಿದೆ ಇದು ಅಲ್ಲಿರುವ ಎಲ್ಲದರಲ್ಲೂ ಕ್ರಾಂತಿಯುಂಟು ಮಾಡಲಿದೆ ಎಂದು ಭಾವಿಸುತ್ತೇವೆ ಆದರೆ ಇದು ಹಾಗೆ ಆಗುವುದಿಲ್ಲ ಅದು ನಿಧಾನವಾಗಿ ರೂಪಾಂತರದ ಮೂಲಕ ಹೋಗುತ್ತದೆ ಮತ್ತು ನಂತರ ನಿಮ್ಮಂತಹ ಸಮರ್ಥ ತಂಡದ ಸದಸ್ಯರ ಕಡೆಗೆ ಮತ್ತು ನಂತರ ನಿಧಾನವಾಗಿ ಅದು ಉತ್ತಮ ಮತ್ತು ಪ್ರಕಾಶಮಾನವಾದ ನಿರೀಕ್ಷೆಗಳಾಗಿ ಪರಿವರ್ತನೆಗೊಳ್ಳಲು ಪ್ರಾರಂಭಿಸುತ್ತದೆ ಮತ್ತು ಅದು ನಿಮಗೆ ಇಷ್ಟವಾಗುವುದಿಲ್ಲ ಆದರೆ ಅದು ಇನ್ನೂ ನಿರಂತರವಾಗಿ ವಿಕಸನಗೊಳ್ಳುತ್ತದೆ ಅವನು ಇಷ್ಟಪಡದಿರಬಹುದು ಆದರೆ ಇನ್ನೂ ಮುಂದುವರಿಯಬೇಕಾಗಿದೆ ಸರಿ ಆದುದರಿಂದ ನಾವು ಆಲೋಚನೆಗಳ ಬಗ್ಗೆ ಯೋಚಿಸುತ್ತಿದ್ದೆವು ಮತ್ತು ನಂತರ ಈ ಎಲ್ಲ ಆಲೋಚನೆಗಳೊಂದಿಗೆ ಏನು ಮುಂದುವರೆದಿದೆ ಮಾರುಕಟ್ಟೆಯ ಜೊತೆಯಲ್ಲಿ ಈ ವಿಷಯದಲ್ಲಿ ಹಿಂದಕ್ಕೆ ಮತ್ತು ಮುಂದಕ್ಕೆ ಹೋಗುವುದನ್ನು ನಾವು ಕಲಿತಿದ್ದೇವೆ ಇದರೊಂದಿಗೆ ಮುಂದುವರಿಯುತ್ತೇವೆ ಆದ್ದರಿಂದ ಈಗ ನನ್ನ ಪ್ರಶ್ನೆಯೊಂದಿಗೆ ಮುಂದೆ ಸಾಗೋಣ ಮತ್ತು ಈಗ ನಾವು ಈ ಉತ್ಪನ್ನದ ಮೇಲೆ ವಿನ್ಯಾಸ ಚಿಂತನೆಯನ್ನು ಹೇಗೆ ಅನ್ವಯಿಸಲಿದ್ದೇವೆ ಅದನ್ನು ನಾವು ಪ್ರೇಕ್ಷಕರಿಗೆ ತೋರಿಸುತ್ತೇವೆ ಮತ್ತು ಈ ನಾಲ್ಕು ಹಂತಗಳನ್ನು ಹೇಗೆ ಬಳಸಿಕೊಳ್ಳುವುದು ಮತ್ತೊಮ್ಮೆ ಅನುಭೂತಿ ವಿಶ್ಲೇಷಣೆ ಪರಿಹರಿಸಿ ಮತ್ತು ಪರೀಕ್ಷೆ ಅದನ್ನು ಹೇಗೆ ಬಳಸಿ ಮುಂದುವರಿಸುವುದು ಎಂದು ನೋಡೋಣ ನಮ್ಮಲ್ಲಿ 5 ಮಂದಿ ಈ ಕೋರ್ಸ್ಗಾಗಿ ಈ ಬಗ್ಗೆ ಗಮನ ಹರಿಸಲಿದ್ದೇವೆ ಆದ್ದರಿಂದ ಮತ್ತೆ ನಿಮಗೆ ನನ್ನ ಪ್ರಶ್ನೆಯೆಂದರೆ ನಾವು ಅದರಲ್ಲಿ ಹೇಗೆ ಮುಂದುವರಿಯುತ್ತೇವೆ ಮತ್ತು ಈ ಉತ್ಪನ್ನವನ್ನು ಮಾರುಕಟ್ಟೆಗೆ ಕೊಂಡೊಯ್ಯುವುದನ್ನು ಏನು ತಡೆಯುತ್ತಿದೆನಮ್ಮ ಕೋರ್ಸ್ನಿಂದ ನೀವು ಇಲ್ಲಿ ಪರಿಹರಿಸಲು ಬಯಸುವ ನಿಮ್ಮ ಪ್ರಾಥಮಿಕ ಸವಾಲುಗಳು ಯಾವುವು ಇದರಿಂದ ನಾವು ವಿನ್ಯಾಸ ಚಿಂತನೆಯಲ್ಲಿ ಇದನ್ನು ಮಾಡಲಿದ್ದೇವೆ ಎಂದು ಅವರಿಗೆ ತೋರಿಸಬಹುದು ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಪ್ರಾರಂಭಿಸಲು ನಾನು ಹೇಳಲು ಬಯಸುವುದೇನೆಂದರೆ ಇದು ಹಾರ್ಡ್ಕೋರ್ ಎಲೆಕ್ಟ್ರಾನಿಕ್ ಉತ್ಪನ್ನವಾದ ಕಾರಣ ನಾವು ಎದುರಿಸುತ್ತಿರುವ ಒಂದು ನ್ಯೂನತೆಯೆಂದರೆ ಸಾಫ್ಟ್ವೇರ್ ಉತ್ಪನ್ನದಂತೆ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿ ಮತ್ತು ನಿಮ್ಮ ಗುರಿ ಗ್ರಾಹಕರು ಇದಕ್ಕೆ ಹೇಗೆ ಪ್ರತಿಕ್ರಿಯಿಸುತ್ತಾರೆ ಎಂಬುದನ್ನು ನೋಡಲು ನಮ್ಮಲ್ಲಿ ಒಂದು ಪರಿಕಲ್ಪನೆ ಅಥವಾ ಕಾರ್ಯನಿರತ ಮೂಲ ಮಾದರಿಯಿಲ್ಲ ಆದರೆ ನಮ್ಮಲ್ಲಿ ಒಂದು ಉತ್ಪನ್ನದ ಪರಿಕಲ್ಪನೆ ಇದೆ ಈ ಉತ್ಪನ್ನದ ಉದ್ಯಮಿಗಳು ಮತ್ತು ಸೃಷ್ಟಿಕರ್ತರಾದ ನಾವು ಇದೀಗ ಕನಿಷ್ಠ ಉತ್ಪನ್ನದ ಪ್ರಮುಖ ಕ್ರಿಯಾತ್ಮಕತೆಗಳು ಯಾವುವು ಎಂದು ತಿಳಿಯಲು ನಮ್ಮ ಗ್ರಾಹಕರ ಹತ್ತಿರ ತೆಗೆದುಕೊಂಡು ಹೋಗಿ ಅನುಭೂತಿ ಹೊಂದಲು ಗ್ರಾಹಕರಿಂದ ತಿಳಿಯಲು ನಾವು ಯಾವುದೇ ಭೌತಿಕ ಸಾಧನವನ್ನು ಹೊಂದಿಲ್ಲ ಇಲ್ಲಿ ಎಲ್ಲೋ ವಿನ್ಯಾಸ ಚಿಂತನೆಯು ನಮಗೆ ಸಹಾಯ ಮಾಡಬಹುದು ಪ್ರೊಫೆಸರ್ ಸರಿ ಅದು ಒಂದು ಇನ್ನಾವುದರನ್ನು ವೇದಿಕೆಯಾಗಿ ಬಳಸಬಹುದೇ ಎಂದು ನೀವು ಯೋಚಿಸಬಹುದೇಯಾ ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಹೌದು ಸರ್ ಈ ಉತ್ಪನ್ನದ ವಿಕಾಸದ ಭಾಗಕ್ಕೆ ಹಿಂತಿರುಗಿ ನಾವು ಮೊದಲೇ ಹೇಳಿದಂತೆ ನಾವು ದೃಢೀಕರಣ ಗೊಳಿಸುವಿಕೆಯ ಮೂಲಕ ಮಾರುಕಟ್ಟೆಯಿಂದ ನಿರಾಕರಿಸಲ್ಪಟ್ಟ ಒಂದು ಮಾದರಿಯನ್ನು ನಾವು ಹೊಂದಿದ್ದೇವೆ ನಂತರ ನಾವು ಮಾರುಕಟ್ಟೆಗೆ ಅಗತ್ಯವಾಗಿಲ್ಲದನ್ನು ತರುತ್ತೇವೆ ಅದಕ್ಕಿಂತ ಹೆಚ್ಚಾಗಿ ಈಗ ನಾವು ಮತ್ತೆ ಮಾರುಕಟ್ಟೆಗೆ ಹೋಗಿ ಪರೀಕ್ಷಿಸಲು ಬಯಸುವ POC ಅಥವಾ ಪರಿಕಲ್ಪನೆಯ ಪುರಾವೆಗಳೊಂದಿಗೆ ಬರಲು ಪ್ರಯತ್ನಿಸುತ್ತಿದ್ದೇವೆ ಆದ್ದರಿಂದ ಇದು ಮತ್ತೆ ವಿನ್ಯಾಸದ ಚಿಂತನೆಯ ಪ್ರಕ್ರಿಯೆಯಂತೆಯೇ ತನ್ನೊಳಗಿನ ಉತ್ಪನ್ನ ಪರಿಕಲ್ಪನೆಯ ವಿಕಾಸಕ್ಕೆ ಅನ್ವಯಿಸುತ್ತದೆ ಆದ್ದರಿಂದ ನಾವು ಮತ್ತೆ ಮಾರುಕಟ್ಟೆಗೆ ಹಿಂತಿರುಗುತ್ತೇವೆ ಮತ್ತು ಮಾರುಕಟ್ಟೆ ಹೌದು ನಾವು ಕೇಳಿದ್ದು ಇದು ಎಂದು ಹೇಳಿದರೆ ಈಗ ನಾವು ನಿಜವಾಗಿ ವಿಶ್ಲೇಷಿಸಲಿದ್ದೇವೆ ಮತ್ತು ನಾವು ಅದರ ಸುತ್ತಲೂ ಸರಿಯಾದ ವಿನ್ಯಾಸ ಅಥವಾ ರೂಪರೇಖೆಯನ್ನು ತಯಾರಿಸುತ್ತೇವೆ ಮತ್ತು ಅದು ಅವರ ಸಮಸ್ಯೆಗೆ ಪರಿಹಾರವಾಗಿಸುತ್ತೇವೆ ನಾವು ನಿರೀಕ್ಷಿಸುತ್ತಿರುವುದರಲ್ಲಿ ಭಾಗಶಃ ಹೌದು ಎಂದು ಹೇಳಿದರೆನಾವು ಮತ್ತೆ ವಿನ್ಯಾಸ ಚಿಂತನೆಗೆ ಹಿಂತಿರುಗುತ್ತೇವೆ ಅವರ ಸಮಸ್ಯೆಯ ಹೇಳಿಕೆಯನ್ನು ಚೆನ್ನಾಗಿ ಅಧ್ಯಯನ ಮಾಡುತ್ತೇವೆ ಆಳವಾಗಿ ಹೋಗಿ ಮತ್ತೆ ಉತ್ತಮ ಪರಿಹಾರದೊಂದಿಗೆ ಬರುತ್ತೇವೆ ಮತ್ತೆ ಪರಿಹಾರವನ್ನು ವಿಶ್ಲೇಷಿಸಿ ಪರೀಕ್ಷಿಸಿ ಮತ್ತು ಇದು ಇನ್ನೊಂದು ಈ ಉತ್ಪನ್ನವನ್ನು ಮುಂದಿನ ಆವೃತ್ತಿಯಾಗಿ ವಿಕಸಿಸುವ ದೃಷ್ಟಿಯಿಂದ ಪ್ರಕ್ರಿಯೆ ನಮ್ಮೆಲ್ಲರಿಗೂ ಸಹಾಯ ಮಾಡುವ ವಿನ್ಯಾಸ ಚಿಂತನೆಯನ್ನು ಬಯಸುತ್ತೇವೆ ಪ್ರೊಫೆಸರ್ ಸರಿ ಮುಂದಿನದು ಏನು ಹಾಗಾಗಿ ಉತ್ಪನ್ನವು ಅವರು ಇಷ್ಟಪಡುವಂತಹದ್ದು ಅವರು ಇಷ್ಟಪಡದಿರುವುದು ಅವರು ಏನು ಹೊಂದಿದ್ದಾರೆ ಮತ್ತು ಅವರು ಹೊಂದಿಲ್ಲದಿರುವ ಬಗ್ಗೆ ಎಂದು ಈಗ ನನಗೆ ತಿಳಿದಿದೆ ನಾನು ಒಂದು ರೀತಿಯ ಕಲ್ಪನೆಯನ್ನು ಹೊಂದಿದ್ದೇನೆ ಆದರೆ ಅದು ಹೇಗೆ ಮುಂದುವರಿಯುತ್ತದೆ ಎಂದು ನನಗೆ ತಿಳಿದಿಲ್ಲ ಆದ್ದರಿಂದ ವಿನ್ಯಾಸ ಚಿಂತನೆಯು ಇದರ ಮೇಲೆ ಬೆಳಕು ಚೆಲ್ಲಿದರೆ ನಾವು ಹೇಗೆ ಮುಂದುವರಿಯಲಿದ್ದೇವೆ ಎಂಬುದಕ್ಕೆ ಆಗ ನಿಮಗೆ ಸಹಾಯ ಮಾಡುತ್ತದೆ ನಿತಿನ್ ಹೇಳಿದ ಪರಿಕಲ್ಪನೆಯನ್ನು ನೀವು ಹೇಗೆ ಸಂವಹನ ಮಾಡುತ್ತೀರಿ ಏಕೆಂದರೆ ನನ್ನ ಪ್ರಕಾರ ನೀವು ಉತ್ಪನ್ನವನ್ನು ಹೊಂದಿಲ್ಲ ನೀವು ಮಾರುಕಟ್ಟೆಯಲ್ಲಿ ನೋಡುವಂತಹ ಪೂರ್ಣ ಪ್ರಮಾಣದ ಒಂದು ಮೂಲಮಾದರಿಯು ಉತ್ಪನ್ನವಿಲ್ಲಾ ನೀವು ಅದನ್ನು ಕಪಾಟಿನಿಂದ ಎತ್ತಿಕೊಳ್ಳುತ್ತೀರಿ ಅದು ಇಲ್ಲ ಅದು ನಮ್ಮ ತಲೆಯೊಂದರಲ್ಲಿ ಕಲ್ಪನೆಯೂ ಅಲ್ಲ ಅಥವಾ ಹಂಚಿದ ಪರಿಕಲ್ಪನೆಯೂ ಅಲ್ಲ ಆದರೆ ನನ್ನ ಮನಸ್ಸಿನಲ್ಲಿ ಇದು ನಿಖರವಾದ ಪರಿಕಲ್ಪನೆ ಎಂದು ನಾನು ಯಾರನ್ನಾದರೂ ನಿಜವಾಗಿಯೂ ಮನವರಿಕೆ ಮಾಡುವುದು ಹೇಗೆ ಇದು ಕೇವಲ ಒಂದು ರೀತಿಯ ಪ್ರತಿಬಿಂಬವಾಗಿದೆ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಮತ್ತು ಉದ್ಯಮಿಯಂತೆ ನಾನು ಪರಿಕಲ್ಪನೆಯ ಪುರಾವೆಗಳನ್ನು ಅವನಿಗೆ ತೋರಿಸಿದಾಗ ಅಂತಿಮ ಮಾರುಕಟ್ಟೆ ಉತ್ಪನ್ನ ನನ್ನ ಮನಸ್ಸಿನಲ್ಲಿದೆ ಆದರೆ ಬಳಕೆದಾರರು ನೀಡಬಹುದಾದ ತೀರ್ಪುಗಳು ಮತ್ತು ಒಳನೋಟವು ನಾನು ಅವನಿಗೆ ತೋರಿಸುತ್ತಿರುವ ಪರಿಕಲ್ಪನೆಯನ್ನು ಆಧರಿಸಿದೆ ಆದ್ದರಿಂದ ಅಲ್ಲಿ ಒಂದು ನಿರ್ದಿಷ್ಟ ಮಟ್ಟದ ಪಕ್ಷಪಾತವಾಗಲಿದೆ ನಾನು ದಾರಿ ತಪ್ಪಿದ ಮಾಹಿತಿಯನ್ನು ಪಡೆಯಲಿದ್ದೇನೆ ಇವೆಲ್ಲವೂ ನಾವು ವಿನ್ಯಾಸ ಚಿಂತನೆಯೊಂದಿಗೆ ಆಸಕ್ತಿವಹಿಸಲು ಬಯಸುವ ಕೆಲವು ಕಾಳಜಿಗಳಾಗಿವೆ ಪ್ರೊಫೆಸರ್ ತುಂಬಾ ಆಸಕ್ತಿದಾಯಕವಾಗಿದೆ ನಿಮ್ಮ ನಾಲ್ವರಿಗೆ ಬೇರೆ ಏನಾದರು ಇದೆಯಾ ತಾಂತ್ರಿಕವಾಗಿ ನೀವು ಯಾವುದನ್ನಾದರೂ ಕಂಡುಕೊಂಡಿದ್ದೀರಾ ಆದ್ದರಿಂದ ನಾನು ನಿಮ್ಮಗೆ ಕೇಳುತ್ತಿದ್ದೇನೆ ನೀವು ಮಾತನಾಡಿದ ಸ್ಥಳ ತೂಕ ಸಂಘರ್ಷವು ನಿಮ್ಮ ಉತ್ಪನ್ನದ ಪ್ರಮುಖ ಸಂಘರ್ಷವಾಗಿವೆ ಉತ್ಪನ್ನವೇ ಅಲ್ಲ ಎಂದು ನಾನು ಭಾವಿಸುತ್ತೇನೆ ನಿಮ್ಮ ಗುರಿ ಪ್ರೇಕ್ಷಕರು ತಮ್ಮ ಬೆನ್ನು ಹೊರೆಯಲ್ಲಿ ನಿರ್ದಿಷ್ಟ ಸ್ಥಳವನ್ನು ಹೊಂದಿದ್ದಾರೆ ಅವರು ಕೋಮಲ ಬೆನ್ನನ್ನು ಹೊಂದಿದ್ದಾರೆ ಅವರಿಗೆ ಅತಿ ಹೊರೆ ಹೊರಿಸುಲು ಬಯಸುವುದಿಲ್ಲ ವಾಸ್ತವವಾಗಿ ಸಾಕಷ್ಟು ಸರ್ಕಾರಗಳು ಈಗಾಗಲೇ ಸ್ಕೂಲ್ ಬ್ಯಾಗ್ ತೂಕ ಎಷ್ಟಿರಬೇಕು ಎಂಬುದನ್ನು ಕುರಿತು ತೂಕ ನಿರ್ಬಂಧಗಳನ್ನು ಹೊಂದುವ ಬಗ್ಗೆ ಮಾತನಾಡುತ್ತಿವೆ ಸರಿ ಆದ್ದರಿಂದ ಅದು ಆಸಕ್ತಿದಾಯಕರವಾದ ಸಂಘರ್ಷ ಆಗಿದೆ ಆದ್ದರಿಂದ ನಮ್ಮ ವಿಧಾನವನ್ನು ನಿಭಾಯಿಸಬಲ್ಲ ವಿಷಯವಾಗಿ ತಾಂತ್ರಿಕ ಅಂಶದಿಂದ ನೀವು ಏನಾದರೂ ಸೇರಿಸಲು ಬಯಸುವಿರಾ ಸುಪ್ರಾ ಸುಪ್ರತಿವ್ ದಾಸ್ ಸಿ ಟಿ ಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಸರ್ ತಾಂತ್ರಿಕವಾಗಿ ಹೇಳುವುದಾದರೆ ಈ ಉತ್ಪನ್ನವನ್ನು ಯಾರಿಗಾದರೂ ಸಿದ್ಧಪಡಿಸಿದಾಗ ವ್ಯಕ್ತಿಯು ಅದನ್ನು ಇಷ್ಟಪಟ್ಟ ನಂತರವೇ ಅಥವಾ ಯಾವುದೇ ರೀತಿಯ ಅಪಾಯವಿದ್ದಲ್ಲಿ ಅಥವಾ ಯಾವುದೇ ರೀತಿಯ ಸುಧಾರಣೆ ಅಗತ್ಯವಿದ್ದರೆ ಮಾತ್ರ ತಂತ್ರಜ್ಞಾನವನ್ನು ನಿರ್ಧರಿಸಬಹುದು ಎಂದು ನಾನು ಹೇಳಬಲ್ಲೆ ಯಾವುದೇ ರೀತಿಯ ಬದಲಾವಣೆಗಳು ಆ ಸಂದರ್ಭದಲ್ಲಿ ನಾವು ಬಳಕೆದಾರರ ನಿರ್ದಿಷ್ಟ ಅಗತ್ಯಕ್ಕೆ ಯಾರಿಗಾದರೂ ಸರಿಹೊಂದುವಂತಹ ಪರಿಹಾರವನ್ನು ತರಲು ವಿನ್ಯಾಸ ಚಿಂತನೆಯನ್ನು ಬಳಸಬಹುದು ಏಕೆಂದರೆ ಇದೀಗ ನಾವು ಏನು ಮಾಡುತ್ತಿದ್ದೇವೆಂದರೆ ಜನರು ಬರೆಯುವಂತಹುದರಲ್ಲಿ ಪುಟಗಳು ನೋಟ್ಬುಕ್ಗಳು ಅವರು ಜಾಗವನ್ನು ಹಿಡಿಸುತ್ತವೆ ಮತ್ತು ಅವುಗಳು ತೂಕವನ್ನು ಹೆಚ್ಚಿಸುತ್ತವೆ ಆದ್ದರಿಂದ ಈ ತಂತ್ರಜ್ಞಾನದ ಬಗ್ಗೆ ನಾವು ಇಲ್ಲಿಯವರೆಗೆ ಮಾಡಿದ ವಿಷಯವು ಒಮ್ಮತಕ್ಕೆ ಬರುತ್ತಿದ್ದರೆ ಜನರು ಹೌದು ಅವರು ಈ ರೀತಿಯದ್ದನ್ನು ಬಳಿಸಲು ಮತ್ತು ಉಳಿಸಲು ಇಷ್ಟಪಡುತ್ತಾರೆ ಆದರೆ ನಂತರದ ಹಂತಗಳಲ್ಲಿ ಏನಾದರೂ ಪ್ರಕ್ರಿಯೆಯಾದ್ಯಂತ ಬದಲಾವಣೆಯಾಗಬೇಕಾದರೆ ಅಥವಾ ಏನನ್ನಾದರೂ ಮಾರ್ಪಡಿಸಬೇಕಾದರೆ ಈ ವಿಷಯದಲ್ಲಿ ಸ್ಪಷ್ಟವಾಗಿ ಸಂಭವಿಸಿದಲ್ಲಿ ಈ ವಿನ್ಯಾಸದ ಚಿಂತನೆಯು ನಮಗೆ ಸಹಾಯ ಮಾಡಲಿದೆ ಏಕೆಂದರೆ ಅದು ತಂತ್ರಜ್ಞಾನವಾಗಿದೆ ನಿತಿನ್ ಕುರಿಯನ್ ಸಿಒಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ತಂತ್ರಜ್ಞಾನದ ದೃಷ್ಟಿಯಿಂದಲೂ ಇದನ್ನು ಉತ್ಪನ್ನದಲ್ಲಿ ಬಳಸಲಾಗುವುದು ಸುಪ್ರತಿವ್ ದಾಸ್ ಸಿ ಟಿ ಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಆದ್ದರಿಂದ ಅದು ಅಲ್ಲಿರುವ ನಾಲ್ಕು ಅಂಶಗಳು ಭಾವನಾತ್ಮಕ ಅಂಶ ವಿಶ್ಲೇಷಣೆ ಪರಿಹಾರ ಮತ್ತು ಮತ್ತೆ ಪರೀಕ್ಷೆಗೆ ಸಂಬಂಧಿಸಿರುವುದರಿಂದ ತಂತ್ರಜ್ಞಾನವು ವಾಸ್ತವವಾಗಿ ಇದೇ ಮಾದರಿಯನ್ನು ಅನುಸರಿಸುತ್ತದೆ ಆದ್ದರಿಂದ ವಿನ್ಯಾಸ ಚಿಂತನೆ ನಮಗೆ ಸಹಾಯ ಮಾಡುತ್ತದೆ ಪ್ರೊಫೆಸರ್ ಸರಿ ಈ ವಿಧಾನದಲ್ಲಿನ ವಿಶ್ವಾಸಕ್ಕೆ ಧನ್ಯವಾದಗಳು ಮತ್ತೆ ನಿಮ್ಮಲ್ಲಿ ಯಾವುದೇ ಮುಕ್ತ ಆಲೋಚನೆಗಳು ಸಿದ್ಧಾರ್ಥ್ ಮಾತುರಿ ಸಿಇಒ ನೋಯಿನ್ ಎಲೆಕ್ಟ್ರಾನಿಕ್ಸ್ ಸರ್ ಇನ್ನೊಂದು ವಿಷಯವೆಂದರೆ ಈ ಉತ್ಪನ್ನದೊಂದಿಗೆ ರಚಿಸಲು ಪ್ರಯತ್ನಿಸುತ್ತಿರುವ ಈ ಮೂಲಸೌಕರ್ಯ ಏಕೆಂದರೆ ಈ ಉತ್ಪನ್ನವು ಆತ್ಮ ಪ್ರಕ್ರಿಯೆಯಂತೆ ಬರೆಯುವತ್ತ ಒಲವು ತೋರುತ್ತದೆ ಮತ್ತು ಈ ಉತ್ಪನ್ನವು ಸಂಪೂರ್ಣವಾಗಿ ಬರವಣಿಗೆಯ ಸುತ್ತಲೂ ಇರುವುದರಿಂದ ದಿನನಿತ್ಯದ ಚಟುವಟಿಕೆಗಳು ಬಹಳಷ್ಟು ಇರಬಹುದುಪ್ರತಿ ಉದ್ಯೋಗದಲ್ಲಿ ಅವರು ಒಂದು ದಿನದಲ್ಲಿ ಕೆಲವು ರೀತಿಯ ಬರವಣಿಗೆಯನ್ನು ಮಾಡಬೇಕಾಗಬಹುದು ವಿತರಣೆಯ ಮಾಹಿತಿ ವ್ಯವಸ್ಥೆಯು ಹೇಗೆ ಕಾರ್ಯನಿರ್ವಹಿಸುತ್ತದೆ ಅಥವಾ ಉದಾಹರಣೆಯಲ್ಲಿರುವ ಒಬ್ಬ ಸಾಮಾನ್ಯ ವ್ಯಕ್ತಿಯ ಉದಾಹರಣೆಯಲ್ಲಿ ಶಾಲೆಯ ಶಾಲಾ ಆಡಳಿತದಲ್ಲಿ ಹೇಗೆ ನಿರ್ದೇಶಕರೊಬ್ಬರಿಂದ ಸೇವಕರ ತನಕ ಬರೆಯುತ್ತಿದ್ದಾರೆ ಒಂದು ಗುಂಪಿನ ಕೆಲಸವನ್ನು ನಿರ್ವಹಿಸಲು ಒಂದು ಗುಂಪಿನ ಜನರಿಗೆ ಸೂಚನೆಗಳನ್ನು ರವಾನಿಸಲಾಗುತ್ತಿದೆ ಎಂದು ಊಹಿಸಿ ಮತ್ತು ಅವರು ಆ ಕೆಲಸವನ್ನು ಪೂರ್ಣಗೊಳಿಸುತ್ತಾರೆ ಮತ್ತು ಅದನ್ನು ಮತ್ತೆ ಆ ಉನ್ನತ ನಿರ್ವಾಹಕರಿಗೆ ಸಲ್ಲಿಸುತ್ತಾರೆ ಮತ್ತು ಆ ನಿರ್ವಾಹಕರು ಸಂಪೂರ್ಣ ಪ್ರಾಯೋಜನೆಯನ್ನು ಪೂರ್ಣಗೊಳಿಸುತ್ತಾರೆ ಮತ್ತು ಸೂಪರ್ ನಿರ್ವಾಹಕರಿಗೆ ಸಲ್ಲಿಸುತ್ತಾರೆ ಆದ್ದರಿಂದ ಈ ಎಲ್ಲಾ ಚಟುವಟಿಕೆಗಳು ಮೂಲತಃ ಈ ರೀತಿಯ ಸಾಧನದಿಂದ ನಿಭಾಯಿಸಬಹುದು ಮತ್ತು ನಿರ್ವಹಿಸಬಹುದು ಕೇವಲ ಟಿಪ್ಪಣಿಗಳನ್ನು ಬರೆಯಲು ಮತ್ತು ಸಂಘಟಿಸಲು ಸಹಾಯ ಮಾಡುವ ಸಾಧನವನ್ನು ನಿರ್ಮಿಸುವುದಲ್ಲದೆ ಪರಿಸರ ವ್ಯವಸ್ಥೆಯನ್ನು ಸಹ ರಚಿಸುತ್ತದೆ ಇದನ್ನು ನಾವು ಮಾಡಲು ಪ್ರಯತ್ನಿಸುತ್ತಿರುವುದು ಬಹುಶಃ ಈ ಎಲ್ಲಾ ಚಟುವಟಿಕೆಗಳು ಬರವಣಿಗೆಗೆ ಸಂಬಂಧಿಸಿದ ಮೂಲಸೌಕರ್ಯ ಮತ್ತು ಬರವಣಿಗೆಯನ್ನು ಒಳಗೊಂಡಿರುವ ದೈನಂದಿನ ಚಟುವಟಿಕೆಗಳನ್ನು ಈ ಸಾಧನದ ಮೂಲಕ ಮಾಡಬಹುದು ಈ ವಿನ್ಯಾಸ ಚಿಂತನೆಯು ಉತ್ಪನ್ನಕ್ಕಾಗಿ ಸರಿಯಾದ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸಲು ನಮಗೆ ಸಹಾಯ ಮಾಡುತ್ತದೆ ಅಲ್ಲಿ ಉತ್ಪನ್ನವನ್ನು ಬಳಕೆದಾರರಿಗೆ ಮಾರಾಟ ಮಾಡಿದ ನಂತರ ನಾವು ನಿಜವಾಗಿ ಅವರಿಗೆ ಮೂಲಸೌಕರ್ಯವನ್ನು ಹೇಗೆ ನೀಡುತ್ತಿರಿ ಅವರಿಗೆ ಹೇಗೆ ಸೇವೆ ಸಲ್ಲಿಸುತ್ತಿರಿ ಅದು ಹೇಗೆ ನಿರ್ವಹಿಸುತ್ತದೆ ಅವರಿಗೆ ಈ ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸಲು ವಿನ್ಯಾಸ ಚಿಂತನೆಯು ನಮಗೆ ಸಹಾಯ ಮಾಡುತ್ತದೆ ಎಂದು ನಾನು ಭಾವಿಸುತ್ತೇನೆ ಪ್ರೊಫೆಸರ್ ಸರಿ ನಾವು ತೆಗೆದುಕೊಳ್ಳಬಹುದಾದ 4 ಸಮಸ್ಯೆಗಳನ್ನು ಬರೆದಿದ್ದೇನೆ ಶಾಲೆಗೆ ಹೋಗುವ ಮಕ್ಕಳ ಸಮಸ್ಯೆಯ ನಮಗೆ ಮುಖ್ಯ ಗುರಿ ವಿಭಾಗವಾಗಿದೆ ನೀವು ಬಹುಶಃ ಪ್ರೌಢ ಶಾಲಾ ವಿಭಾಗದಲ್ಲಿರಬಹುದು ನಾನು ಭಾವಿಸುತ್ತೇನೆ ನಾನು ಬರೆದಿರುವ ಸಮಸ್ಯೆಯ ಪಟ್ಟಿ ಏನೆಂದರೆ ಪೂರ್ಣ ಪ್ರಮಾಣದ ಉತ್ಪನ್ನವನ್ನು ನಾನು ಬಯಸುತ್ತೇನೆ ಯಾರಾದರೂ ಅದನ್ನು ಇರಿಯಲು ಅದು ಹೇಗೆ ಕಾರ್ಯನಿರ್ವಹಿಸುತ್ತದೆ ನನ್ನ ಕಡೆ ನಿಜವಾಗಿಯೂ ಫುಲ್ ಫ್ಲೆಡ್ಜ್ ಉತ್ಪನ್ನ ಇಲ್ಲ ನಿಜವಾಗಿಯೂ ಒಂದು ಮೂಲಮಾದರಿಯನ್ನು ಹೊಂದಿದ್ದೇವೆ ಸರಿ ಅದು ಸಾಕಷ್ಟು ಒಳ್ಳೆಯದು ಅದಕ್ಕಾಗಿ ನಾನು ಸಾಕಷ್ಟು ಉತ್ತಮವಾಗಿ ಸೆಳೆಯುವ ಒಳನೋಟವಾಗಿದೆ ಆದ್ದರಿಂದ ನಾನು ಅದನ್ನು ಪಡೆಯುತ್ತೇನೆ ನಂತರ ಮುಂದಿನದು ಏನು ಬರಲಿದೆ ಈಗ ನಾವೆಲ್ಲರೂ ಸಾಧನಗಳನ್ನೂ ಬಳಿಸಿ ಪ್ರದರ್ಶನವನ್ನು ಚಿಕ್ಕದು ದೊಡ್ಡದು 3D ಪಡೆಯುತ್ತಿದ್ದೇವೆ ಕೆಲವು ರೀತಿಯ ರೂಪಾಂತರಗಳು ಈ ಕ್ರಾಂತಿ ಮೂಲಕ ಸಾಗುತ್ತಿದೆ ಆದರೆ ಬರೆಯುವ ಕ್ರಿಯೆಯ ದೃಷ್ಟಿಯಿಂದ ಮುಂದೆ ಏನು ಆದ್ದರಿಂದ ಅದು ನಮಗೆ ಬೇಕಾದ ಸಂಗತಿಯಾಗಿದೆ ತಂತ್ರಜ್ಞಾನದ ದೃಷ್ಟಿಯಿಂದ ಇದು ಅಂತಿಮ ತಂತ್ರಜ್ಞಾನ ಅಥವಾ ಇನ್ನೇನಾದರೂ ಇದೆಯೇ ಮಾಡಿದ ಉತ್ಪನ್ನವು ಮುಗಿದಿದೆ ಎಂದು ನಾವು ಹೇಳಬಹುದೇ ಅದು ಬೇರೆ ಯಾವುದೋ ಅದರ ಬ್ಯಾಕೆಂಡ್ ಆಗಲಿದೆಯೇ ಅಥವಾ ಅದು ಅದಕ್ಕೆ ಹೊಂದಿಕೊಳ್ಳುತ್ತದೆಯೇ ಹೌದು ಈ ತಂತ್ರಜ್ಞಾನದೊಂದಿಗೆ ಬಳಕೆದಾರರು ತೃಪ್ತರಾಗಲಿರುವ ವಿಷಯವಾಗಲಿದೆಯೆಂದರೆಆ ರೀತಿಯ ಜನರ ಭಾವನೆಯಿಂದ ನಾನು ಸಂತೋಷವಾಗಿದ್ದೇನೆ ಮತ್ತು ಕೊನೆಯದಾಗಿ ಈ ಬರವಣಿಗೆ ಎಲ್ಲಿಗೆ ಹೊಂದಿಕೊಳ್ಳುತ್ತದೆ ಎಂಬುದರ ಒಟ್ಟಾರೆ ನೋಟ ಏಕೆಂದರೆ ನಾವು ಬರೆಯುವುದನ್ನು ಕೇಂದ್ರ ತುಣುಕಾಗಿ ನೋಡುತ್ತಿದ್ದೇವೆ ಅಲ್ಲಿ ಅದು ಅನೇಕ ವಿಷಯಗಳನ್ನು ತೃಪ್ತಿಪಡಿಸುತ್ತದೆ ಇದು ಅನೇಕ ವಿಷಯಗಳಿಗೆ ಅರ್ಥವಾಗಿದೆನೀವು ಹೇಳಿದಂತೆ ಅದು ಶಾಲೆಯ ನಿರ್ವಾಹಕರು ಇದು ನಿಮಗೆ ತಿಳಿದಿರುವ ವಿಮಾನಿನ ಪರಿಶೀಲನಾಪಟ್ಟಿ ವ್ಯವಸ್ಥೆಯಾಗಿರಬಹುದು ಮತ್ತು ಅವರು ಪರಿಶೀಲನಾಪಟ್ಟಿ ಕೂಡ ಮಾಡುತ್ತಾರೆ ಆದ್ದರಿಂದ ಅದು ಹೇಗಾದರೂ ಆಗಿರಬಹುದು ಆದರೆ ಜನರು ಬರೆಯಲು ಹೇಳುವುದು ಒಂದು ಕ್ರಿಯಾಪದವಾಗಿದೆ ಮತ್ತು ಅದರ ಸುತ್ತಲೂ ಬೇರೆ ನಾಮಪದಗಳನ್ನು ಹೇಗೆ ಬಳಸಬಹುದು ಎಂಬುದು ನಮಗೆ ಕಳವಳ ಹುಟ್ಟಿಸಿದೆ ಆದ್ದರಿಂದ ನಾವು ನೋಡೋಣ ವಿನ್ಯಾಸ ಚಿಂತನೆಯನ್ನು ಹೇಗೆ ಬಳಸುವುದು ಎಂದು ನಾವು ನೋಡುತ್ತೇವೆ ಮತ್ತು ಅಧಿಕೃತ ಮಾರ್ಗದರ್ಶಿ ಅಥವಾ ಸಲಹೆಗಾರ ಸರಿ ಪ್ರಾಧ್ಯಾಪಕ ಯಾವುದೇ ಮಾರ್ಗದರ್ಶಕರಾಗಿರಬಹುದು ಮತ್ತು ವಿನ್ಯಾಸ ಚಿಂತನೆಯ ದೃಷ್ಟಿಕೋನದಲ್ಲಿ ಇದನ್ನು ಹೇಗೆ ವಿಕಸನಗೊಳಿಸಬಹುದು ಎಂದು ನಾವು ನೋಡೋಣ ನಾವು ಪ್ರಾಯೋಗಿಕವಾಗಿ ಮಾಡುತ್ತಿರುವ ವ್ಯಾಯಾಮದಿಂದ ಜನರು ಹೇಗೆ ಕಲಿಯಬಹುದು ಮತ್ತು ಅದರಿಂದ ಕೆಲವು ಪಾಠಗಳನ್ನು ಹೇಗೆ ಪಡೆಯಬಹುದು ಎಂಬುದನ್ನು ಜನರಿಗೆ ತೋರಿಸಬೇಕು ಎಂಬುದನ್ನು ನೋಡಲು ನಿಮ್ಮ ಉತ್ಪನ್ನವನ್ನು ಉತ್ತಮಗೊಳಿಸುಬೇಕು ಸರಿ ಆದ್ದರಿಂದ ತುಂಬಾ ಧನ್ಯವಾದಗಳು ಧನ್ಯವಾದಗಳು ನಾನು ಇನ್ನೂ ಒಂದು ಸಮಸ್ಯೆಯನ್ನು ಸೇರಿಸಬಹುದೇ ಪ್ರೊಫೆಸರ್ ಹೌದು ದಯವಿಟ್ಟು ಹೌದು ಆದ್ದರಿಂದ ಸರ್ ಈಗ ಹೆಚ್ಚಿನ ಶಾಲೆಗಳು ಆನ್ಲೈನ್ ಕಲಿಕೆಯನ್ನು ಪ್ರಾರಂಭಿಸುತ್ತಿವೆ ಶಾಲೆಗಳಲ್ಲಿ ಆನ್ಲೈನ್ ಶಿಕ್ಷಣವನ್ನು ಒದಗಿಸುತ್ತಿವೆ ಎಂದು ಪರಿಗಣಿಸುತ್ತಿದೆ ಆದರೆ ಹೆಚ್ಚಿನ ಶಾಲೆಗಳು ಏಕೆ ಉತ್ತಮ ಮೂಲಸೌಕರ್ಯಗಳನ್ನು ಒದಗಿಸಲು ಸಾಧ್ಯವಾಗುತ್ತಿಲ್ಲ ಅಥವಾ ಮೂಲ ಟ್ಯಾಬ್ಲೆಟ್ ಒದಗಿಸುತ್ತಿಲ್ಲ ಏಕೆಂದರೆ ಅವು ಕೆಲವು ಮಾತ್ರ ಇವೆ ಆದ್ದರಿಂದ ಶಾಲೆಗಳು ಆನ್ಲೈನ್ ಶಿಕ್ಷಣವನ್ನು ಏಕೆ ಕಾರ್ಯಗತಗೊಳಿಸುತ್ತಿಲ್ಲ ಅಥವಾ ಶಾಲೆಗಳಲ್ಲಿ ಟ್ಯಾಬ್ಲೆಟ್ಗಳು ಅಥವಾ ಲ್ಯಾಪ್ಟಾಪ್ ಗಳನ್ನು ಏಕೆ ಅನುಮತಿಸುವುದಿಲ್ಲ ಎಂಬಂತಹ ವಿನ್ಯಾಸ ಚಿಂತನೆಯೊಂದಿಗೆ ನಾವು ಆ ಉತ್ತರಗಳನ್ನು ಪಡೆಯಲು ಪ್ರಯತ್ನಿಸಬಹುದು ಆದ್ದರಿಂದ ನಾವು ವಿನ್ಯಾಸ ಚಿಂತನೆಯೊಂದಿಗೆ ಪರಿಹರಿಸಲು ಪ್ರಯತ್ನಿಸಬಹುದಾದ ಕೆಲವು ವಿಷಯಗಳಿವೆ ಪ್ರೊಫೆಸರ್ ಅತ್ಯುತ್ತಮ ಅದ್ಭುತವಾಗಿದೆ ಶಾಲೆಗಳು ಡಿಜಿಟಲ್ ಹೋಗುವುದನ್ನು ಏನು ನಿಲ್ಲಿಸುತ್ತಿದೆ ಅವುಗಳು ಸಿದ್ಧವಾಗಿವೆ ಅವುಗಳಲ್ಲಿ ಹೆಚ್ಚಿನವು ಈಗಾಗಲೇ ಸ್ಮಾರ್ಟ್ ತರಗತಿ ಕೋಣೆಗಳ ಬಗ್ಗೆ ಮಾತನಾಡುತ್ತಿವೆ ಮತ್ತು ಆನ್ಲೈನ್ ಇ ಪೋರ್ಟಲ್ ಮತ್ತು ಡಿಜಿಟಲ್ ಪೋರ್ಟಲ್ಗಳನ್ನು ಹೊಂದಿವೆ ಮತ್ತು ವಾಸ್ತವವಾಗಿ ಶುಲ್ಕ ಪಾವತಿ ಡಿಜಿಟಲ್ ಆಗಿ ಮಾರ್ಪಟ್ಟಿದೆ ಅನೇಕ ವಿಷಯಗಳು ಡಿಜಿಟಲ್ ಆಗಿ ಮಾರ್ಪಟ್ಟಿವೆ ನಾವು ಇನ್ನೂ ಕೆಲವು ರೀತಿಯಲ್ಲಿ ಶಿಲಾಯುಗದಲ್ಲಿದ್ದೇವೆ ನಾವು ಇನ್ನೂ ಕೆಲವು ರೀತಿಯಲ್ಲಿ ಬಾಹ್ಯಾಕಾಶ ಯುಗದಲ್ಲಿದ್ದೇವೆ ಹಾಗಾದರೆ ಇಲ್ಲಿ ಏನು ನಡೆಯುತ್ತಿದೆ ಮತ್ತು ಇದು ಅವರಿಗೆ ನಿಜವಾಗಿಯೂ ಸಹಾಯ ಮಾಡುತ್ತಿದೆಯೇ ಕೇಳಲು ಇದು ಅದ್ಭುತವಾದ ವಿನ್ಯಾಸ ಚಿಂತನೆಯ ಪ್ರಶ್ನೆಯಾಗಿದೆ ಸರಿ ಆದ್ದರಿಂದ ಧನ್ಯವಾದಗಳು ಆದ್ದರಿಂದ ಅದು ಹೇಗೆ ನಡೆಯುತ್ತದೆ ಎಂಬುದನ್ನು ನಾವು ನೋಡುತ್ತೇವೆ ತುಂಬಾ ಧನ್ಯವಾದಗಳು